ಎಲ್ಲರಿಗೂ ಶುಭ ಮಧ್ಯಾಹ್ನ ಆದ್ದರಿಂದ ಈಗ ವೆಚ್ಚ ಲಾಭದ ವಿಶ್ಲೇಷಣೆಯ ಉಳಿದ ಭಾಗಗಳನ್ನು ನೋಡೋಣ ಆದ್ದರಿಂದ ಸಿ ಬಿ ವಿಶ್ಲೇಷಣೆಯ ಮೂರು ಹಂತಗಳನ್ನು ನಾವು ನೋಡಿದ್ದೇವೆ ಆದ್ದರಿಂದ ಉಳಿದ ಎರಡು ಹಂತಗಳು ನಾವು ಮೊದಲು ನೋಡುತ್ತೇವೆ ನಂತರ ಅಪಾಯದ ಮೌಲ್ಯಮಾಪನವನ್ನು ನೋಡುತ್ತೇವೆ ಆದ್ದರಿಂದ ಸಿ ಬಿ ವಿಶ್ಲೇಷಣೆಯ ಕೊನೆಯ ಎರಡು ಹಂತಗಳು ವಿಶ್ಲೇಷಣೆಯ ಫಲಿತಾಂಶಗಳನ್ನು ವ್ಯಾಖ್ಯಾನಿಸುತ್ತವೆ ಮತ್ತು ನಂತರ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತವೆ ಆದ್ದರಿಂದ ಅದರ ನಂತರ ನಾವು ಈಗಾಗಲೇ ನೋಡಿದ್ದೇವೆ ನಾವು ಈಗಾಗಲೇ ಆಯ್ಕೆ ಮಾಡಿದ್ದೇವೆ ವೆಚ್ಚ ಲಾಭದ ಮೌಲ್ಯಮಾಪನ ತಂತ್ರಗಳನ್ನು ಚರ್ಚಿಸಿದ್ದೇವೆ ನಂತರ ಸನ್ನಿವೇಶವನ್ನು ಅವಲಂಬಿಸಿ ನಾವು ಆಯ್ಕೆ ಮಾಡಬೇಕು ಅಥವಾ ಸಂಸ್ಥೆಯು ಸರಿಯಾದ ಮತ್ತು ಸೂಕ್ತವಾದ ವೆಚ್ಚ ಲಾಭ ಮೌಲ್ಯಮಾಪನ ತಂತ್ರವನ್ನು ಆರಿಸಿಕೊಳ್ಳಬೇಕು ಆದ್ದರಿಂದ ಆ ವೆಚ್ಚ ಲಾಭದ ಮೌಲ್ಯಮಾಪನ ಅಥವಾ ವೆಚ್ಚ ಲಾಭದ ವಿಶ್ಲೇಷಣೆಯ ನಂತರ ಯೋಜನೆಯ ಫಲಿತಾಂಶವನ್ನು ಸರಿ ಎಂದು ವ್ಯಾಖ್ಯಾನಿಸಬೇಕು ಆದ್ದರಿಂದ ಯೋಜನೆಯ ವೆಚ್ಚ ಲಾಭದ ಮೌಲ್ಯಮಾಪನ ಮುಗಿದ ನಂತರ ಫಲಿತಾಂಶಗಳನ್ನು ವ್ಯಾಖ್ಯಾನಿಸಬೇಕು ಆದ್ದರಿಂದ ಫಲಿತಾಂಶಗಳನ್ನು ವ್ಯಾಖ್ಯಾನಿಸಲು ಇದಕ್ಕೆ ನಿಜವಾದ ಫಲಿತಾಂಶಗಳನ್ನು ಪ್ರಮಾಣಿತ ಅಥವಾ ಇತರ ಪರ್ಯಾಯ ಹೂಡಿಕೆಯ ಫಲಿತಾಂಶಗಳಿಗೆ ಹೋಲಿಸುವ ಅಗತ್ಯವಿದೆ ವ್ಯಾಖ್ಯಾನ ಮತ್ತು ನಿರ್ಧಾರದ ಹಂತಗಳು ಸಹಜವಾಗಿ ಹೆಚ್ಚು ವ್ಯಕ್ತಿನಿಷ್ಠವಾಗಿದ್ದು ಅವುಗಳಿಗೆ ತೀರ್ಪು ಮತ್ತು ಯೋಜನಾ ವ್ಯವಸ್ಥಾಪಕರ ಅಂತಃಪ್ರಜ್ಞೆಯ ಸಾಮರ್ಥ್ಯಗಳು ಬೇಕಾಗುತ್ತವೆ ಅನಿಶ್ಚಿತತೆಯ ಮಟ್ಟವನ್ನು ಆಧರಿಸಿ ಪ್ರಾಜೆಕ್ಟ್ ಮ್ಯಾನೇಜರ್ ಎರಡು ಸಾಧ್ಯತೆಗಳನ್ನು ಎದುರಿಸಬಹುದು ಎನ್ಪಿವಿ ಯಂತಹ ವಿಭಿನ್ನ ವಸ್ತುಗಳಿಗೆ ಒಂದೇ ತಿಳಿದಿರುವ ಮೌಲ್ಯ ಅಥವಾ ಮೌಲ್ಯಗಳ ಶ್ರೇಣಿಯೊಂದಿಗೆ ಅಥವಾ ನೀವು ಆರಿಸಬಹುದಾದ ನಿವ್ವಳ ಲಾಭ ಇತ್ಯಾದಿಗಳೊಂದಿಗೆ ನೀವು ತಿಳಿದಿರುವ ಒಂದೇ ಒಂದು ಮೌಲ್ಯ ಅಥವಾ ಮೌಲ್ಯಗಳ ಶ್ರೇಣಿಯನ್ನು ಎದುರಿಸಬೇಕಾಗುತ್ತದೆ ಎರಡೂ ಸಂದರ್ಭಗಳಲ್ಲಿ ಇದು ಒಂದೇ ಮೌಲ್ಯದ ಪ್ರಕರಣವಾಗಲಿ ಅಥವಾ ಇದು ಎನ್ಪಿವಿ ಅಥವಾ ನಿವ್ವಳ ಲಾಭದಂತಹ ಕ್ರಮಗಳು ಅಥವಾ ನೀವು ಆರ್ಒಐ ಯಾವುದು ಎಂಬುದರ ಮೌಲ್ಯಗಳ ಶ್ರೇಣಿಯಾಗಿದೆ ಇದು ಸರಳವಾದ ತಂತ್ರಗಳೇ ಆಗಿರಲಿ ನಿವ್ವಳ ಲಾಭ ವಿಶ್ಲೇಷಣೆ ಆಗಿರಲಿ ಇತ್ಯಾದಿ ಮತ್ತು ಇತರ ಸಂಕೀರ್ಣ ತಂತ್ರಗಳನ್ನು ಕಾರ್ಯಗತಗೊಳಿಸಲು ಅವು ಸುಲಭವಾಗಿದೆ ಆದರೆ ಅದನ್ನು ಮಾರ್ಪಡಿಸಬಹುದಾದರೆ ನಿವ್ವಳ ಲಾಭದ ವಿಶ್ಲೇಷಣೆಯ ನ್ಯೂನತೆಯೆಂದರೆ ಅದು ಹೂಡಿಕೆಯ ಸಮಯದ ಮೌಲ್ಯವನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಆದ್ದರಿಂದ ಹಣದ ಸಮಯದ ಮೌಲ್ಯವನ್ನು ಸೇರಿಸಲು ಇದನ್ನು ಮಾರ್ಪಡಿಸಬಹುದಾದರೆ ನಿವ್ವಳ ಲಾಭದ ವಿಧಾನವು ಬಹುಶಃ ಇದು ನಿವ್ವಳ ಪ್ರಸ್ತುತ ಮೌಲ್ಯದೊಂದಿಗೆ ಹೋಲಿಸಬಹುದು ಆದರೆ ಅನ್ವಯಿಸುವುದು ಅಥವಾ ಎನ್ಪಿವಿಯಂತಹ ಸಂಕೀರ್ಣ ತಂತ್ರಗಳನ್ನು ಕಾರ್ಯಗತಗೊಳಿಸುವುದು ಕಷ್ಟ ಎಂದು ನಿಮಗೆ ತಿಳಿದಿದೆ ಈಗ ಆ ಎಲ್ಲಾ ಫಲಿತಾಂಶಗಳನ್ನು ವಿಶ್ಲೇಷಿಸಿದ ನಂತರ ಫಲಿತಾಂಶಗಳನ್ನು ವ್ಯಾಖ್ಯಾನಿಸಿದ ನಂತರ ನಾವು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಯೋಜನಾ ವ್ಯವಸ್ಥಾಪಕರು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಆದ್ದರಿಂದ ಫಲಿತಾಂಶಗಳನ್ನು ವ್ಯಾಖ್ಯಾನಿಸಿದ ನಂತರ ಅವರು ಸೂಕ್ತ ನಿರ್ಧಾರ ಅಥವಾ ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ ಮತ್ತು ಇದು ನಿರ್ಧಾರ ತೆಗೆದುಕೊಳ್ಳುವುದು ಸಹಜವಾಗಿ ಹೆಚ್ಚು ವ್ಯಕ್ತಿನಿಷ್ಠವಾಗಿದೆ ಇದು ಯೋಜನಾ ವ್ಯವಸ್ಥಾಪಕರು ಅಥವಾ ಅಂದಾಜು ವೆಚ್ಚ ಮತ್ತು ಪ್ರಯೋಜನಗಳ ಬಗ್ಗೆ ಅಂತಿಮ ಬಳಕೆದಾರರ ವಿಶ್ವಾಸವನ್ನು ಅವಲಂಬಿಸಿರುತ್ತದೆ ಮತ್ತು ಹೂಡಿಕೆಯ ಪ್ರಮಾಣ ಅಂತಿಮ ನಿರ್ಧಾರ ಅಥವಾ ಕ್ರಿಯೆಯು ಬಳಕೆದಾರರಿಗೆ ಹೆಚ್ಚು ವೆಚ್ಚದಾಯಕ ಮತ್ತು ಪ್ರಯೋಜನಕಾರಿ ವ್ಯವಸ್ಥೆಯನ್ನು ಆಯ್ಕೆ ಮಾಡಬೇಕಾಗುತ್ತದೆ ಆದ್ದರಿಂದ ವೆಚ್ಚ ಲಾಭದ ವಿಶ್ಲೇಷಣೆಯ ಅಂತಿಮ ಕ್ರಮವೆಂದರೆ ಬಳಕೆದಾರರಿಗೆ ಹೆಚ್ಚು ಸೂಕ್ತವಾದ ಹೆಚ್ಚು ವೆಚ್ಚದಾಯಕ ಮತ್ತು ಪ್ರಯೋಜನಕಾರಿ ವ್ಯವಸ್ಥೆಯನ್ನು ಆಯ್ಕೆ ಮಾಡುವುದು ನಂತರ ಪ್ರಾಜೆಕ್ಟ್ ಮ್ಯಾನೇಜರ್ ವಿಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಸೂಚಿಸಿದ ಶಿಫಾರಸುಗಳ ಮತ್ತು ಪ್ರಮುಖ ಆವಿಷ್ಕಾರಗಳನ್ನು ಒಳಗೊಂಡಿರುವ ಕಾರ್ಯಸಾಧ್ಯತಾ ಅಧ್ಯಯನ ವರದಿಯನ್ನು ಸಿದ್ಧಪಡಿಸಬೇಕು ಈ ರೀತಿಯಲ್ಲಿ ಫಲಿತಾಂಶಗಳನ್ನು ವ್ಯಾಖ್ಯಾನಿಸಿದ ನಂತರ ಅಂತಿಮ ಕ್ರಮ ತೆಗೆದುಕೊಳ್ಳಬೇಕು ಆದ್ದರಿಂದ ಇದು ಈ ಸಿ ಬಿ ವಿಶ್ಲೇಷಣೆಯ ವಿಷಯವಾಗಿದೆ ಆದರೆ ಸಿ ಬಿ ವಿಶ್ಲೇಷಣೆಯ ಮಿತಿಗಳು ಯಾವುವು ಆದ್ದರಿಂದ ಸಿ ಬಿ ವಿಶ್ಲೇಷಣೆಯಲ್ಲಿ ಹಲವು ಮಿತಿಗಳಿವೆ ಅದರಲ್ಲಿ ನಂಬರ್ ಒನ್ ಮೌಲ್ಯಮಾಪನ ಸಮಸ್ಯೆ ಆಗಿದೆ ವಿವಿಧ ರೀತಿಯ ವೆಚ್ಚ ಮತ್ತು ಪ್ರಯೋಜನಗಳಿವೆ ಎಂದು ನಾನು ಈಗಾಗಲೇ ಕೊನೆಯ ತರಗತಿಯಲ್ಲಿ ಹೇಳಿದ್ದೇನೆ ಆದ್ದರಿಂದ ವೆಚ್ಚ ಮತ್ತು ಪ್ರಯೋಜನಗಳ ನಿರ್ದಿಷ್ಟ ವರ್ಗಗಳು ಅಥವಾ ಅಂತಹ ಅಸ್ಪಷ್ಟ ವೆಚ್ಚ ಮತ್ತು ಪ್ರಯೋಜನಗಳನ್ನು ಗುರುತಿಸಲು ಅಳತೆಯಲು ಮತ್ತು ಪ್ರಮಾಣೀಕರಿಸಲು ಅವು ತುಂಬಾ ಕಷ್ಟ ಅದನ್ನು ಸುಲಭವಾಗಿ ಪ್ರಮಾಣೀಕರಿಸಬಹುದೇ ವೆಚ್ಚ ಲಾಭದ ವಿಶ್ಲೇಷಣೆಯ ಸಂದರ್ಭದಲ್ಲಿ ಇದು ಅತ್ಯಂತ ಕಷ್ಟಕರವಾದ ಸಮಸ್ಯೆಯಾಗಿದೆ ಅದು ಅಸ್ಪಷ್ಟ ವೆಚ್ಚ ಮತ್ತು ಅಸ್ಪಷ್ಟ ಪ್ರಯೋಜನಗಳು ಅವುಗಳನ್ನು ಗುರುತಿಸುವುದು ಕಷ್ಟ ಯಾವ ಅಳತೆ ಮತ್ತು ಪ್ರಮಾಣಕ್ಕೆ ಎಂದು ಹೇಳಲು ಕಷ್ಟವಾಗಬಹುದು ಬೇರೆಯ ಸಮಸ್ಯೆಗಳು ಎಂದರೆ ಡಿಸ್ಟೋರ್ಷನ್ ಸಮಸ್ಯೆಗಳು ಸಿ ಬಿ ವಿಶ್ಲೇಷಣೆಯ ಫಲಿತಾಂಶಗಳಲ್ಲಿ ಎರಡು ಡಿಸ್ಟೋರ್ಷನ್ ಗಳಿವೆ ಎಂದು ಮತ್ತೊಂದು ಸಮಸ್ಯೆ ತಿಳಿದಿದೆ ರಾಜಕೀಯ ಕಾರಣಗಳಿಗಾಗಿ ಪರ್ಯಾಯದ ಉದ್ದೇಶಪೂರ್ವಕ ಒಲವು ಇರಬಹುದು ಡಿಸ್ಟೋರ್ಷನ್ ಮತ್ತು ಡೇಟಾವು ಅಪೂರ್ಣವಾಗಿದ್ದಾಗ ಅಥವಾ ಅವು ವಿಶ್ಲೇಷಣೆಯಿಂದ ಕಾಣೆಯಾದಾಗ ಸೂಕ್ತ ಕ್ರಮ ತೆಗೆದುಕೊಳ್ಳುವುದು ಕಷ್ಟವಾಗಬಹುದು ಡಿಸ್ಟೋರ್ಷನ್ ಮತ್ತು ಡೇಟಾವು ಅಪೂರ್ಣವಾಗಿದ್ದಾಗ ಅಥವಾ ಅವು ವಿಶ್ಲೇಷಣೆಯಿಂದ ಕಾಣೆಯಾದಾಗ ಸೂಕ್ತ ಕ್ರಮ ತೆಗೆದುಕೊಳ್ಳುವುದು ಕಷ್ಟವಾಗಬಹುದು ಮತ್ತು ಮುಂದಿನ ಸಮಸ್ಯೆ ಇಲ್ಲಿ ಸಂಪೂರ್ಣತೆಯ ಸಮಸ್ಯೆ ಸಿ ಬಿ ವಿಶ್ಲೇಷಣೆಗೆ ಸಂಬಂಧಿಸಿದ ವೆಚ್ಚವು ಹೆಚ್ಚಿನ ಭಾಗದಲ್ಲಿರಬಹುದು ಅಂದಾಜು ಮಾಡಲಾದ ವೆಚ್ಚವು ಅವರು ನಿಜವಾದ ವೆಚ್ಚವನ್ನು ಪ್ರತಿನಿಧಿಸುವುದಿಲ್ಲ ಹೆಚ್ಚಿನ ಭಾಗದಲ್ಲಿರಬಹುದು ಅಥವಾ ಅವುಗಳ ಅಂದಾಜು ವೆಚ್ಚವು ಸಾಕಾಗುವುದಿಲ್ಲ ಅಥವಾ ಸಾಕಷ್ಟು ವೆಚ್ಚವನ್ನು ಪರಿಗಣಿಸಲಾಗುವುದಿಲ್ಲ ಯೋಜನಾ ವ್ಯವಸ್ಥಾಪಕ ವ್ಯವಸ್ಥಾಪಕರು ಸಾಕಷ್ಟು ವೆಚ್ಚವನ್ನು ಪರಿಗಣಿಸದೆ ಇರಬಹುದು ಸಂಪೂರ್ಣ ವಿಶ್ಲೇಷಣೆ ನಡೆಸುವುದು ಆದ್ದರಿಂದ ಇದು ಸಿ ಬಿ ವಿಶ್ಲೇಷಣೆಯ ಸಂಭವನೀಯ ಮಿತಿಗಳಾಗಿರಬಹುದು ಈಗ ವ್ಯವಹಾರ ಪ್ರಕರಣದ ವಿಷಯಗಳನ್ನು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಎಂದು ನಾವು ನೋಡುತ್ತೇವೆ ಪ್ರತಿಯೊಂದು ಯೋಜನೆಯು ಕೆಲವು ರೀತಿಯ ಅಪಾಯಗಳನ್ನು ಹೊಂದಿದೆ ಎಂದು ನಮಗೆ ತಿಳಿದಿರುವ ಒಂದು ವಿಷಯವು ಒಂದು ಅಪಾಯವನ್ನು ಆಧರಿಸಿದೆ ನಾವು ಈ ಮೊದಲು ಚರ್ಚಿಸಿದ ಎರಡು ರೀತಿಯ ಅಪಾಯಗಳಿವೆ ಒಂದು ಯೋಜನೆಯ ಅಪಾಯಗಳು ಇನ್ನೊಂದು ವ್ಯಾಪಾರ ಅಪಾಯಗಳು ನಿಮಗೆ ತಿಳಿದಿರಬಹುದು ವ್ಯಾಪಾರದ ಅಪಾಯಗಳು ಯಶಸ್ವಿ ಯೋಜನೆಯ ಕಾರ್ಯಗತಗೊಳಿಸುವಿಕೆಗೆ ಪೂರ್ಣಗೊಳ್ಳುವ ಬೆದರಿಕೆಗಳಿಗೆ ಸಂಬಂಧಿಸಿರುತ್ತವೆ ಆದರೆ ವ್ಯವಹಾರದ ಅಪಾಯಗಳು ವಿತರಿಸಿದ ಯೋಜನೆಯ ಪ್ರಯೋಜನಗಳಿಗೆ ಧಕ್ಕೆ ತರುವ ಅಂಶಗಳಿಗೆ ಸಂಬಂಧಿಸಿವೆ ಆದ್ದರಿಂದ ವ್ಯವಹಾರದ ಸಂದರ್ಭದಲ್ಲಿ ಮುಖ್ಯ ಗಮನವು ವ್ಯವಹಾರದ ಅಪಾಯಗಳ ಮೇಲೆ ಇರುತ್ತದೆ ಆದ್ದರಿಂದ ಈಗ ನಾವು ವ್ಯವಹಾರದ ಅಪಾಯಗಳನ್ನು ಹೇಗೆ ಮೌಲ್ಯಮಾಪನ ಮಾಡುವುದು ಎಂದು ಚರ್ಚಿಸುತ್ತೇವೆ ಯೋಜನೆಯ ಅಪಾಯಗಳನ್ನು ನಂತರ ಚರ್ಚಿಸಲಾಗುವುದು ಆದ್ದರಿಂದ ಅಪಾಯದ ಮೌಲ್ಯಮಾಪನ ವಿಧಾನಗಳು ವಿಶೇಷವಾಗಿ ವ್ಯವಹಾರ ಅಪಾಯಗಳು ಯಾವುವು ಎಂದು ನೋಡೋಣ ಆದ್ದರಿಂದ ನಾವು ಅಪಾಯ ಗುರುತಿಸುವಿಕೆ ಮತ್ತು ಶ್ರೇಣಿ ಮತ್ತು ಶ್ರೇಯಾಂಕದ ಬಗ್ಗೆ ನೋಡುತ್ತೇವೆ ನಂತರ ಅಪಾಯ ಮತ್ತು ನಿವ್ವಳ ಪ್ರಸ್ತುತ ಮೌಲ್ಯ ಅಪಾಯಗಳನ್ನು ನಿಭಾಯಿಸಲು ವೆಚ್ಚ ಲಾಭ ವಿಶ್ಲೇಷಣೆ ವಿಧಾನ ನಂತರ ಅಪಾಯದ ಪ್ರೊಫೈಲ್ ವಿಶ್ಲೇಷಣೆ ಮತ್ತು ಡಿಸಿಷನ್ ಟ್ರೀಸ್ಗಳನ್ನು ಬಳಸುವುದು ಈ ಅಪಾಯ ನಿರ್ವಹಣೆ ಮತ್ತು ಶ್ರೇಯಾಂಕದ ಬಗ್ಗೆ ನಾವು ಬೇಗನೆ ಹೇಳೋಣ ಆದ್ದರಿಂದ ಇಲ್ಲಿ ಯಾವುದೇ ಯೋಜನೆಯ ಮೌಲ್ಯಮಾಪನದಲ್ಲಿ ನಾವು ಮೊದಲು ಅಪಾಯಗಳನ್ನು ಗುರುತಿಸಬೇಕು ಆದ್ದರಿಂದ ಯಾವುದೇ ಯೋಜನೆಯ ಮೌಲ್ಯಮಾಪನದಲ್ಲಿ ಅವುಗಳನ್ನು ನಿರ್ವಹಿಸುವ ಮೊದಲು ನಾವು ಅಪಾಯಗಳನ್ನು ಗುರುತಿಸಬೇಕು ಮತ್ತು ಅದು ವ್ಯವಹಾರದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನಾವು ಅವುಗಳ ಪರಿಣಾಮಗಳನ್ನು ಪ್ರಮಾಣೀಕರಿಸಬೇಕು ಅಪಾಯಗಳನ್ನು ಗುರುತಿಸುವ ಮತ್ತು ಅವುಗಳ ಪರಿಣಾಮಗಳನ್ನು ಪ್ರಮಾಣೀಕರಿಸುವ ಒಂದು ವಿಧಾನವೆಂದರೆ ಪ್ರಾಜೆಕ್ಟ್ ರಿಸ್ಕ್ ಮ್ಯಾಟ್ರಿಕ್ಸ್ ಅನ್ನು ನಿರ್ಮಿಸುವುದು ವಿಶೇಷ ರೀತಿಯ ಮ್ಯಾಟ್ರಿಕ್ಸ್ ಅನ್ನು ನಿರ್ಮಿಸುತ್ತದೆ ಇದನ್ನು ಪ್ರಾಜೆಕ್ಟ್ ರಿಸ್ಕ್ ಮ್ಯಾಟ್ರಿಕ್ಸ್ ಎಂದು ಕರೆಯಲಾಗುತ್ತದೆ ಇದು ಸಂಭವನೀಯ ಅಪಾಯಗಳ ಪರಿಶೀಲನಾಪಟ್ಟಿ ಬಳಸುತ್ತದೆ ಆದ್ದರಿಂದ ಆ ಮ್ಯಾಟ್ರಿಕ್ಸ್ನಲ್ಲಿ ಕಂಡುಬರುವ ಸಂಭವನೀಯ ಅಪಾಯಗಳು ಯಾವುವು ಹಾಗೆಯೇ ಅಪಾಯಗಳನ್ನು ಅವುಗಳ ಸಾಪೇಕ್ಷ ಪ್ರಾಮುಖ್ಯತೆ ಮತ್ತು ಸಂಭವನೀಯತೆಗೆ ಅನುಗುಣವಾಗಿ ನಾವು ವರ್ಗೀಕರಿಸಬೇಕಾಗಿದೆ ಈ ಅಪಾಯ ಸಂಭವಿಸುವ ಸಾಧ್ಯತೆ ಏನು ಮತ್ತು ಆ ಅಪಾಯದ ಪ್ರಾಮುಖ್ಯತೆ ಏನು ಅದು ವ್ಯವಹಾರದ ಮೇಲೆ ಎಷ್ಟು ದೂರ ಪರಿಣಾಮ ಬೀರುತ್ತದೆ ಅದು ವ್ಯವಹಾರಕ್ಕೆ ಎಷ್ಟು ಅಡ್ಡಿಯಾಗುತ್ತದೆ ಆದ್ದರಿಂದ ಅದು ಮಹತ್ವದ್ದಾಗಿದೆ ಆದ್ದರಿಂದ ನಾವು ಹೆಚ್ಚಿನದಕ್ಕೆ ಹೆಚ್ಚಿನ H ಮಧ್ಯಮಕ್ಕೆ M ಮತ್ತು ಕಡಿಮೆಗೆ L ಮೌಲ್ಯಗಳನ್ನು ನೀಡಬಹುದು ಇದರರ್ಥ ಪ್ರಾಮುಖ್ಯತೆಯು ಅಧಿಕವಾಗಿರಬಹುದು ಮತ್ತು ಪ್ರಾಮುಖ್ಯತೆಯು ಮಧ್ಯಮವಾಗಿರಬಹುದು ಅಥವಾ ಪ್ರಾಮುಖ್ಯತೆಯು ಕಡಿಮೆ ಆಗಿರಬಹುದು ಅಂತೆಯೇ ಇದು ಸಂಭವಿಸುವ ಸಾಧ್ಯತೆಯಿರಬಹುದು ಅಥವಾ ಸಂಭವನೀಯತೆಯು ಹೆಚ್ಚು ಕಡಿಮೆ ಅಥವಾ ಮಧ್ಯಮ ಹೆಚ್ಚು ಮಧ್ಯಮ ಅಥವಾ ಕಡಿಮೆ ಇರಬಹುದು ಆದ್ದರಿಂದ ನಾನು ಈಗಾಗಲೇ ನಿಮಗೆ ಹೇಳಿದಂತೆ ಈ ಮ್ಯಾಟ್ರಿಕ್ಸ್ ಮುಖ್ಯವಾಗಿ ಸಂಭವನೀಯ ರೀತಿಯ ಅಪಾಯಗಳನ್ನು ಒಳಗೊಂಡಿರುತ್ತದೆ ನಂತರ ನಾವು ಸಾಪೇಕ್ಷ ಪ್ರಾಮುಖ್ಯತೆ ಮತ್ತು ಸಾಧ್ಯತೆಯನ್ನು ಬಳಸಿಕೊಂಡು ವರ್ಗೀಕರಿಸಬೇಕಾಗಿದೆ ಆದ್ದರಿಂದ ಮಾತನಾಡುವ ಅಂಶವೆಂದರೆ ಅಪಾಯಗಳ ಪ್ರಾಮುಖ್ಯತೆ ಮತ್ತು ಅಪಾಯಗಳ ಸಂಭವನೀಯತೆ ಅವುಗಳನ್ನು ಪ್ರತ್ಯೇಕವಾಗಿ ನಿರ್ಣಯಿಸಬೇಕಾಗಿದೆ ಅದು ಅವುಗಳನ್ನು ಒಟ್ಟಿಗೆ ಪರಿಗಣಿಸಬಾರದು ಮತ್ತು ಅವುಗಳನ್ನು ಪ್ರತ್ಯೇಕವಾಗಿ ಮೌಲ್ಯಮಾಪನ ಮಾಡಬೇಕು ಏಕೆಂದರೆ ಗಂಭೀರವಾದ ಏನಾದರೂ ಅಥವಾ ಕೆಲವು ಅಪಾಯಗಳ ಬಗ್ಗೆ ನಮಗೆ ಕಾಳಜಿ ವಹಿಸಬಹುದೆಂದು ನೋಡೋಣ ಆದರೆ ಅವು ಸಂಭವಿಸುವುದು ತುಂಬಾ ಅಸಂಭವವಾಗಿದೆ ಆದ್ದರಿಂದ ಕೆಲವು ರೀತಿಯ ಅಪಾಯಗಳು ಅವು ತುಂಬಾ ಗಂಭೀರವಾಗಿವೆ ಆದರೆ ಅವುಗಳು ಸಂಭವಿಸುವ ಸಾಧ್ಯತೆಗಳು ತೀರಾ ಕಡಿಮೆ ಆದ್ದರಿಂದ ನಾವು ಅದರ ಬಗ್ಗೆ ಹೆಚ್ಚು ಗಂಭೀರವಾಗಿರದೆ ಇರಬಹುದು ಆದರೆ ಕೆಲವು ಕಡಿಮೆ ಗಂಭೀರ ಅಪಾಯಗಳಿವೆ ಅಲ್ಲಿ ಬಹಳ ಕಡಿಮೆ ಗಂಭೀರ ಅಪಾಯಗಳಿವೆ ಅವುಗಳ ಪರಿಣಾಮವು ಮತ್ತು ಅವುಗಳ ಪ್ರಾಮುಖ್ಯತೆ ತುಂಬಾ ಕಡಿಮೆ ಆದರೆ ಅದು ಸಂಭವಿಸುವ ಸಂಭವನೀಯತೆಯು ಪ್ರತಿಶತ 90ರಷ್ಟು ಎಂದು ಹೇಳುವಷ್ಟು ಆಧಾರಿತವಾಗಿದೆ ಆದ್ದರಿಂದ ಈ ಬಗ್ಗೆ ನಾವು ಹೆಚ್ಚು ಕಾಳಜಿ ವಹಿಸಬೇಕು ಉದಾಹರಣೆಗೆ ಉತ್ತಮ ಲಾಭವನ್ನು ನೀಡುವಂತೆ ಕಾಣಿಸಿಕೊಂಡ ಪ್ರಾಜೆಕ್ಟ್ ಎ ಇದೆ ಎಂದು ಹೇಳಿ ಆದರೆ ಇದು ತುಂಬಾ ಅಪಾಯಕಾರಿ ಆಗಿದೆ ಆದ್ದರಿಂದ ನಾವು ಅದನ್ನು ವಿಭಿನ್ನವಾಗಿ ಪರಿಗಣಿಸಬೇಕು ಅಂತೆಯೇ ಮತ್ತೊಂದು ಪ್ರಾಜೆಕ್ಟ್ ಮತ್ತೊಂದು ಪ್ರಾಜೆಕ್ಟ್ ಬಿ ಆಗಿರಬಹುದು ಅದು ಕಡಿಮೆ ಲಾಭವನ್ನು ನೀಡುತ್ತದೆ ಆದರೆ ಕಡಿಮೆ ಅಪಾಯವಿದೆ ಎಂದು ನಾವು ಹೇಳಬಹುದು ಆದ್ದರಿಂದ ನೀವು ಚರ್ಚಿಸಲುಬೇಕಾದರೆ ನೀವು ಹೋಗಬಹುದು ಆದ್ದರಿಂದ ಅಪಾಯವನ್ನು ಅವುಗಳ ಪ್ರಾಮುಖ್ಯತೆಯನ್ನು ವರ್ಗೀಕರಿಸಲು ಅಥವಾ ನಾವು ಪ್ರಾಜೆಕ್ಟ್ ಮ್ಯಾಟ್ರಿಕ್ಸ್ ಅನ್ನು ನಿರ್ಮಿಸಬೇಕು ಅಪಾಯಗಳನ್ನು ನಿರ್ಣಯಿಸಲು ನಾವು ಪ್ರತಿ ಯೋಜನೆಗೆ ಪ್ರಾಜೆಕ್ಟ್ ಮ್ಯಾಟ್ರಿಕ್ಸ್ ಅನ್ನು ಬಿಡಬಹುದು ಎಂದು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಇಲ್ಲಿ ಅಪಾಯಗಳ ಪ್ರಾಮುಖ್ಯತೆ ಮತ್ತು ಅಪಾಯ ಸಂಭವಿಸುವ ಸಂಭವನೀಯತೆಯ ಎರಡು ಪ್ರಮುಖ ಅಂಶಗಳನ್ನು ನಾವು ಪರಿಗಣಿಸುತ್ತೇವೆ ಪ್ರಾಜೆಕ್ಟ್ ರಿಸ್ಕ್ ಮ್ಯಾಟ್ರಿಕ್ಸ್ ನ ಉದಾಹರಣೆಯನ್ನು ನಾವು ತೆಗೆದುಕೊಂಡಿದ್ದೇವೆ ನೋಡಿ ಅಲ್ಲಿ ನಾನು ಈಗಾಗಲೇ ನಿಮಗೆ ಹೇಳಿರುವಂತೆ ಸಂಭವನೀಯ ಅಪಾಯಗಳು ಏನೆಂದು ನಾವು ಮೊದಲು ಬರೆದಿದ್ದೇವೆ ನಂತರ ಅವುಗಳ ಪ್ರಾಮುಖ್ಯತೆ ಏನು ಮತ್ತು ಅವುಗಳ ಸಾಧ್ಯತೆ ಏನು ಆದ್ದರಿಂದ ಇಲ್ಲಿ ನಾವು ಇ ಕಾಮರ್ಸ್ ಅಪ್ಲಿಕೇಶನ್ಗಾಗಿ ಈ ಉದಾಹರಣೆಯನ್ನು ತೆಗೆದುಕೊಂಡಿದ್ದೇವೆ ಸಂಭವನೀಯ ಅಪಾಯವು ಹಾಗೆ ಇರಬಹುದು ಕ್ಲೈಂಟ್ ಪ್ರಸ್ತಾವಣೆಯನ್ನು ಸೈಟ್ನ ನೋಟ ಮತ್ತು ಭಾವನೆಯನ್ನು ಪ್ರಸ್ತಾಪಿಸಿ ತಿರಸ್ಕರಿಸಬಹುದು ಏಕೆಂದರೆ GUI ಭಾಗವು ಉತ್ತಮವಾಗಿಲ್ಲ ಆದ್ದರಿಂದ ಕ್ಲೈಂಟ್ ಅದನ್ನು ಸ್ವೀಕರಿಸುತ್ತಿಲ್ಲ ಎಂದು ಅವರು ಒಪ್ಪಿಕೊಂಡಿಲ್ಲ ಎಂದು ಅವರು ತಿರಸ್ಕರಿಸಿದ್ದಾರೆ ನಿಸ್ಸಂಶಯವಾಗಿ ಪ್ರಾಮುಖ್ಯತೆಯು ತುಂಬಾ ಹೆಚ್ಚಿರುತ್ತದೆ ಆದರೆ ಸಂಭವನೀಯತೆಯು ಈ ಡ್ಯಾಶ್ ಲೈನ್ ಎಂದರೆ ಅದು ಅಸಂಭವ ಅದು ಸಂಭವಿಸುವ ಸಾಧ್ಯತೆ ಕಡಿಮೆ ಅಂತೆಯೇ ಬೆಲೆಗಳನ್ನು ಕಡಿತಗೊಳಿಸಿದ ಸ್ಪರ್ಧಿಗಳು ಸಹ ಸಂಭವಿಸಬಹುದು ಅದು ಸಂಭವಿಸಿದಲ್ಲಿ ಅದು ಪರಿಣಾಮಗಳು ತುಂಬಾ ಹೆಚ್ಚು ಆದ್ದರಿಂದ ಪ್ರಾಮುಖ್ಯತೆ ಹೆಚ್ಚು ಮತ್ತು ಸಾಧ್ಯತೆಯು ಮಧ್ಯಮವಾಗಿದೆ ಹೆಚ್ಚಿದ ಬೇಡಿಕೆಯನ್ನು ಎದುರಿಸಲು ಗೋದಾಮಿಗೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಇದು ಪ್ರಾಮುಖ್ಯತೆಯು ಒಂದು ಮಧ್ಯಮವಾಗಿದೆ ಮತ್ತು ಸಾಧ್ಯತೆಯೂ ಕಡಿಮೆ ಆದ್ದರಿಂದ ಆನ್ಲೈನ್ ಪಾವತಿಗೆ ಭದ್ರತಾ ಸಮಸ್ಯೆ ಇದೆ ಸಮಸ್ಯೆ ಸಂಭವಿಸಬಹುದು ಆದ್ದರಿಂದ ಪ್ರಾಮುಖ್ಯತೆಯು ಮಧ್ಯಮ ಸಾಧ್ಯತೆಯೂ ಸಹ ಮಧ್ಯಮವಾಗಿದೆ ಮತ್ತು ನಿರ್ವಹಣಾ ವೆಚ್ಚವು ಅಂದಾಜುಗಿಂತ ಹೆಚ್ಚಿರಬಹುದು ಇದು ಪ್ರಮುಖ ಅಂಶವಾಗಿದೆ ಅದು ವ್ಯವಹಾರದ ಮೇಲೆ ಪರಿಣಾಮ ಬೀರುವುದು ಕಡಿಮೆ ಮತ್ತು ಸಾಧ್ಯತೆ ಕಡಿಮೆ ಇರುತ್ತದೆ ಆದ್ದರಿಂದ ಪ್ರತಿಕ್ರಿಯೆ ಸಮಯವು ಖರೀದಿದಾರರನ್ನು ಹದಗೆಡಿಸುತ್ತದೆ ಆದ್ದರಿಂದ ಅದರ ಪ್ರಾಮುಖ್ಯತೆಯು ಮಧ್ಯಮ ಮತ್ತು ಸಂಭವನೀಯ ಮಾಧ್ಯಮವಾಗಿದೆ ಕೆಲವು ಅಧ್ಯಯನದಿಂದ ಇದನ್ನು ವಿಶ್ಲೇಷಿಸಲಾಗಿದೆ ಆದ್ದರಿಂದ ಅಪಾಯಗಳನ್ನು ವರ್ಗೀಕರಿಸಲು ಯಾವುದೇ ಯೋಜನೆಗೆ ಈ ರೀತಿಯಾಗಿ ಅಪಾಯಗಳನ್ನು ಮೌಲ್ಯಮಾಪನ ಮಾಡಲು ಪ್ರಾಜೆಕ್ಟ್ ರಿಸ್ಕ್ ಮ್ಯಾಟ್ರಿಕ್ಸ್ ಅನ್ನು ನಿರ್ಮಿಸಬೇಕು ಅಪಾಯಗಳ ಪ್ರಾಮುಖ್ಯತೆ ಮತ್ತು ಸಾಧ್ಯತೆ ಅಥವಾ ಸಂಭವನೀಯತೆ ಅಥವಾ ಅವು ಸಂಭವಿಸುವ ಅಪಾಯಗಳ ಸಾಧ್ಯತೆಯನ್ನು ಪರಿಗಣಿಸುವ ಮೂಲಕ ನಾವು ಪ್ರಾಜೆಕ್ಟ್ ರಿಸ್ಕ್ ಮ್ಯಾಟ್ರಿಕ್ಸ್ ಅನ್ನು ನಿರ್ಮಿಸಬೇಕು ಆದ್ದರಿಂದ ಮುಂದಿನ ಅಪಾಯಗಳು ಮತ್ತು ನಿವ್ವಳ ಪ್ರಸ್ತುತ ಮೌಲ್ಯದ ಮುಂದಿನ ವಿಧಾನವನ್ನು ನಾವು ನೋಡುತ್ತೇವೆ ಪ್ರಾಜೆಕ್ಟ್ ತುಲನಾತ್ಮಕವಾಗಿ ಅಪಾಯಕಾರಿಯಾದಲ್ಲಿ ನಿವ್ವಳ ಪ್ರಸ್ತುತ ಮೌಲ್ಯವನ್ನು ಲೆಕ್ಕಹಾಕಲು ಹೆಚ್ಚಿನ ರಿಯಾಯಿತಿ ದರವನ್ನು ಬಳಸುವುದು ಸಾಮಾನ್ಯ ಅಭ್ಯಾಸವಾಗಿದೆ ಆದ್ದರಿಂದ ಕೊನೆಯ ತರಗತಿಯಲ್ಲಿ ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆಂದರೆ ನಿವ್ವಳ ಪ್ರಸ್ತುತ ಮೌಲ್ಯವನ್ನು ಲೆಕ್ಕಾಚಾರ ಮಾಡುವಾಗ ನಾವು 5 8 ಪ್ರತಿಶತ 10 ಪ್ರತಿಶತ 12 ಪ್ರತಿಶತ ಅಥವಾ 15 ಪ್ರತಿಶತದಷ್ಟು ವಿಭಿನ್ನ ರಿಯಾಯಿತಿ ದರವನ್ನು ಪರಿಗಣಿಸುತ್ತಿದ್ದೇವೆ ಆದ್ದರಿಂದ ಒಂದು ಯೋಜನೆಯು ತುಲನಾತ್ಮಕವಾಗಿ ಅಪಾಯಕಾರಿ ಎಂದು ನಾವು ಗಮನಿಸಿದಾಗ ನಂತರ ನಾವು ಏನು ಮಾಡಬೇಕು ಆದ್ದರಿಂದ ನಿವ್ವಳ ಪ್ರಸ್ತುತ ಮೌಲ್ಯವನ್ನು ಲೆಕ್ಕಾಚಾರ ಮಾಡಲು ಅಥವಾ ಲೆಕ್ಕಾಚಾರ ಮಾಡಲು ನಾವು ಹೆಚ್ಚಿನ ರಿಯಾಯಿತಿ ದರವನ್ನು ಬಳಸುವುದು ಸಾಮಾನ್ಯ ಅಭ್ಯಾಸವಾಗಿದೆ ಉದಾಹರಣೆಗೆ ಇದು ಅಪಾಯದ ಪ್ರೀಮಿಯಂ ಉದಾಹರಣೆಗೆ ಸಮಂಜಸವಾದ ಸುರಕ್ಷಿತ ಯೋಜನೆಗಳಿಗೆ ಹೆಚ್ಚುವರಿ ಶೇಕಡಾ 2 ಇರಬಹುದು ಆದ್ದರಿಂದ ಒಂದು ಯೋಜನೆಯು ಸಮಂಜಸವಾಗಿ ಸುರಕ್ಷಿತವಾಗಿದ್ದರೆ ನಾವು ಈ ರಿಯಾಯಿತಿ ದರಕ್ಕೆ ಹೆಚ್ಚುವರಿ 2 ಶೇಕಡಾವನ್ನು ಬಳಸಬಹುದು ಆದರೆ ಯೋಜನೆಯು ಸಾಕಷ್ಟು ಅಪಾಯಕಾರಿಯಾದರೆ ಈ ರಿಯಾಯಿತಿ ದರದ ಹೆಚ್ಚುವರಿ 5 ಪ್ರತಿಶತವನ್ನು ನಾವು ಪರಿಗಣಿಸಬೇಕಾಗುತ್ತದೆ ಉದಾಹರಣೆಗೆ ನಾವು 10 ಪ್ರತಿಶತದಷ್ಟು ಸಾಮಾನ್ಯ ರಿಯಾಯಿತಿ ದರವನ್ನು ಪರಿಗಣಿಸುತ್ತಿದ್ದರೆ ಆದ್ದರಿಂದ ಒಂದು ಯೋಜನೆಯು ಸಮಂಜಸವಾಗಿ ಸುರಕ್ಷಿತವಾಗಿದ್ದರೆ ನಾವು ರಿಯಾಯಿತಿ ದರವನ್ನು ಶೇಕಡಾ 12 ಎಂದು ಪರಿಗಣಿಸಬಹುದು ಆದರೆ ಯೋಜನೆಯು ಸಾಕಷ್ಟು ಅಪಾಯಕಾರಿಯಾದರೆ ನೀವು ಪರಿಗಣಿಸಬೇಕು ನೀವು ರಿಯಾಯಿತಿ ದರವನ್ನು 15 ಪ್ರತಿಶತದಷ್ಟು ತೆಗೆದುಕೊಳ್ಳಬೇಕು ಆದ್ದರಿಂದ ಯೋಜನೆಗಳನ್ನು ಹೆಚ್ಚು ಎಂದು ವರ್ಗೀಕರಿಸಬಹುದು ಆದ್ದರಿಂದ ಹಿಂದಿನ ವಿಧಾನದ ಈ ಸಂದರ್ಭದಲ್ಲಿ ನಾವು ಮಾಡಿದಂತೆಯೇ ನಾವು ಮ್ಯಾಟ್ರಿಕ್ಸ್ ಅನ್ನು ಪರಿಗಣಿಸುತ್ತಿದ್ದೇವೆ ಆದ್ದರಿಂದ ಅದೇ ರೀತಿ ನಿವ್ವಳ ಪ್ರಸ್ತುತ ಮೌಲ್ಯವನ್ನು ಪರಿಗಣಿಸುವಾಗ ಯೋಜನೆಗಳನ್ನು ಸ್ಕೋರಿಂಗ್ ವಿಧಾನವನ್ನು ಬಳಸಿಕೊಂಡು ಹೆಚ್ಚಿನ ಮಧ್ಯಮ ಅಥವಾ ಕಡಿಮೆ ಅಪಾಯಗಳಾಗಿ ವರ್ಗೀಕರಿಸಬಹುದು ಮತ್ತು ಪ್ರತಿ ವರ್ಗಕ್ಕೆ ಅಪಾಯದ ಕಂತುಗಳು ಗೊತ್ತುಪಡಿಸಬೇಕು ಆದ್ದರಿಂದ ನಾವು ಅವುಗಳನ್ನು ಹೆಚ್ಚಿನ ಅಪಾಯ ಅಥವಾ ಮಧ್ಯಮ ಅಪಾಯ ಅಥವಾ ಕಡಿಮೆ ಅಪಾಯದ ಯೋಜನೆಗಳೆಂದು ಕೆಲವು ಸೂತ್ರವನ್ನು ಬಳಸಿಕೊಂಡು ಕೆಲವು ಸ್ಕೋರಿಂಗ್ ವಿಧಾನವನ್ನು ಬಳಸಿ ಅಥವಾ ಕೆಲವು ತೂಕ ಮತ್ತು ಅಪಾಯಗಳನ್ನು ಮತ್ತು ಪ್ರತಿ ವರ್ಗದಿಂದ ಗೊತ್ತುಪಡಿಸಿದ ಅಪಾಯಗಳ ಪ್ರೀಮಿಯಂಗಳನ್ನು ಸಹ ನೀಡಬಹುದು ಏಕೆಂದರೆ ಅದು ತುಂಬಾ ಹೆಚ್ಚಿದ್ದರೆ ನಾವು ಯಾವ ಅಪಾಯದ ಯೋಜನೆಯನ್ನು 15 ಪ್ರತಿಶತದಂತೆ ಪರಿಗಣಿಸಬಹುದು ಉದಾಹರಣೆಗೆ 5 ಪ್ರತಿಶತದಷ್ಟು ಹೆಚ್ಚುವರಿ 15 ಪ್ರತಿಶತದಷ್ಟು ಪ್ರೀಮಿಯಂ ರಿಸ್ಕ್ ಪ್ರೀಮಿಯಂ ಅಥವಾ ರಿಯಾಯಿತಿ ದರವಾಗಬಹುದು ಮತ್ತು ಇದು ಮಧ್ಯಮ ಅಪಾಯದ ಯೋಜನೆಯಾಗಿದ್ದರೆ ನಾವು 13 ಶೇಕಡಾ ಅಥವಾ ಅದಕ್ಕಿಂತ ಹೆಚ್ಚಿನದನ್ನು ತೆಗೆದುಕೊಳ್ಳಬಹುದು ಇದರಲ್ಲಿ ಯಾವ ರಿಯಾಯಿತಿ ದರ ಅದು ಇದ್ದರೆ ತೀರಾ ಕಡಿಮೆ ನಾವು 11 ಪ್ರತಿಶತ ಅಥವಾ 12 ಪ್ರತಿಶತವನ್ನು ರಿಯಾಯಿತಿ ದರವಾಗಿ ತೆಗೆದುಕೊಳ್ಳಬಹುದು ಮತ್ತು ನಂತರ ನಾವು ಅವುಗಳನ್ನು ವರ್ಗೀಕರಿಸಬಹುದು ಆದ್ದರಿಂದ ಪ್ರೀಮಿಯಂಗಳನ್ನು ನೀವು ಅನಿಯಂತ್ರಿತವೆಂದು ಪರಿಗಣಿಸಿದರೂ ಸಹ ನೀವು ಅವುಗಳನ್ನು ಅನಿಯಂತ್ರಿತವಾಗಿ ತೆಗೆದುಕೊಂಡಿದ್ದರೂ ಸಹ ಆದರೆ ಅವುಗಳು ಅಪಾಯಗಳನ್ನು ಗಣನೆಗೆ ತೆಗೆದುಕೊಳ್ಳುವ ಸ್ಥಿರ ವಿಧಾನವನ್ನು ಒದಗಿಸುತ್ತವೆ ಈಗ ವೆಚ್ಚದ ಲಾಭದ ವಿಶ್ಲೇಷಣೆಯನ್ನು ನಾವು ನೋಡುತ್ತೇವೆ ಇದನ್ನು ಹೇಗೆ ಬಳಸಬಹುದು ಎಂಬುದನ್ನು ಅಪಾಯಗಳನ್ನು ಮೌಲ್ಯಮಾಪನವನ್ನು ಹೇಗೆ ಮಾಡುತ್ತದೆ ಯೋಜನೆಗಳನ್ನು ಮೌಲ್ಯಮಾಪನ ಮಾಡಲು ನಾವು ಈಗಾಗಲೇ ವೆಚ್ಚ ಲಾಭದ ವಿಶ್ಲೇಷಣೆಯನ್ನು ನೋಡಿದ್ದೇವೆ ಆದ್ದರಿಂದ ಅದೇ ರೀತಿ ಅಪಾಯಗಳ ಪ್ರಭಾವವನ್ನು ಮೌಲ್ಯಮಾಪನ ಮಾಡುವಾಗ ನಾವು ವೆಚ್ಚ ಲಾಭದ ವಿಶ್ಲೇಷಣೆಯನ್ನು ಸಹ ಬಳಸಬಹುದು ಅಪಾಯಗಳ ಮೌಲ್ಯಮಾಪನಕ್ಕೆ ಇದು ಹೆಚ್ಚು ಅತ್ಯಾಧುನಿಕ ವಿಧಾನವಾಗಿದೆ ಆದ್ದರಿಂದ ಅಂದಾಜು ಸಂಭವನೀಯತೆಯ ಪ್ರತಿ ಸಂಭವನೀಯ ಫಲಿತಾಂಶವನ್ನು ಇಲ್ಲಿ ನಾವು ಪರಿಗಣಿಸುತ್ತೇವೆ ಆದ್ದರಿಂದ ಅಂದಾಜು ಸಂಭವನೀಯತೆಯ ಪ್ರತಿ ಸಂಭವನೀಯ ಫಲಿತಾಂಶವನ್ನು ಇಲ್ಲಿ ನಾವು ಪರಿಗಣಿಸುತ್ತೇವೆ ಆದ್ದರಿಂದ ವೆಚ್ಚ ಲಾಭದ ವಿಶ್ಲೇಷಣೆಯ ಪ್ರಕಾರ ನಾವು ಸಂಭವನೀಯ ಪ್ರತಿಯೊಂದು ಫಲಿತಾಂಶವನ್ನು ಪರಿಗಣಿಸುತ್ತೇವೆ ಅದರ ಸಂಭವನೀಯತೆ ಮತ್ತು ಫಲಿತಾಂಶದ ಅನುಗುಣವಾದ ಮೌಲ್ಯವನ್ನು ಸಹ ನಾವು ಅಂದಾಜು ಮಾಡುತ್ತೇವೆ ಅನುಗುಣವಾದ ಮೌಲ್ಯದಿಂದ ನಾವು ಎಷ್ಟು ಲಾಭ ಪಡೆಯುತ್ತೇವೆ ಆದ್ದರಿಂದ ಒಂದೇ ನಗದು ಹರಿವಿನ ಬದಲು ಇಲ್ಲಿ ಒಂದು ಯೋಜನೆಗೆ ಒಂದೇ ನಗದು ಹರಿವಿನ ಮುನ್ಸೂಚನೆಯನ್ನು ತೆಗೆದುಕೊಳ್ಳುವ ಬದಲು ಅದು ಹಣದ ಹರಿವಿನ ಮುನ್ಸೂಚನೆಯನ್ನು ಹೊಂದಿಸುತ್ತದೆ ಆದ್ದರಿಂದ ಒಂದೇ ನಗದು ಹರಿವಿನ ಮುನ್ಸೂಚನೆಯನ್ನು ತೆಗೆದುಕೊಳ್ಳುವ ಬದಲು ನಾವು ಸೆಟ್ ಆಫ್ ಹಣದ ಹರಿವಿನ ಮುನ್ಸೂಚನೆಯನ್ನು ಹೊಂದಿರಬಹುದು ಅಲ್ಲಿ ಪ್ರತಿಯೊಂದೂ ಸಂಬಂಧಿಸಿದೆ ಅಲ್ಲಿ ಪ್ರತಿಯೊಂದೂ ಸಂಭವನೀಯತೆಯೊಂದಿಗೆ ಸಂಬಂಧಿಸಿದೆ ಆದ್ದರಿಂದ ಪ್ರತಿ ಮುನ್ಸೂಚನೆ ಸರಿ ಪ್ರತಿ ಮುನ್ಸೂಚನೆಯು ಸಂಭವಿಸುವ ಸಂಭವನೀಯತೆಯೊಂದಿಗೆ ಸಂಬಂಧಿಸಿರಬಹುದು ಯೋಜನೆಗಳ ಮೌಲ್ಯವನ್ನು ನಂತರ ವೆಚ್ಚ ಅಥವಾ ಒಟ್ಟು ತೂಕದ ಪ್ರತಿ ಫಲಿತಾಂಶದ ಲಾಭವನ್ನು ಒಟ್ಟುಗೂಡಿಸುವ ಮೂಲಕ ಪಡೆಯಲಾಗುತ್ತದೆ ಆದ್ದರಿಂದ ಇಲ್ಲಿ ನೀವು ಸಂಭವನೀಯ ಎರಡು ಫಲಿತಾಂಶಗಳಿಗೆ ವೆಚ್ಚ ಅಥವಾ ಪ್ರಯೋಜನ ಏನು ಎಂದು ಎರಡು ವಿಷಯಗಳನ್ನು ತೆಗೆದುಕೊಳ್ಳುತ್ತೀರಿ ನಂತರ ಪ್ರತಿಯೊಂದಕ್ಕೂ ನೀವು ಸಂಭವನೀಯತೆಯನ್ನು ನೀಡುತ್ತೀರಿ ಆದ್ದರಿಂದ ಈ ಸಂಭವನೀಯತೆಯೊಂದಿಗೆ ನಾವು ಈ ವೆಚ್ಚವನ್ನು ಗುಣಿಸಬೇಕು ಆದ್ದರಿಂದ ಯೋಜನೆಯ ಮೌಲ್ಯವನ್ನು ಅದರ ಒಟ್ಟು ತೂಕದ ಪ್ರತಿ ಫಲಿತಾಂಶದ ವೆಚ್ಚ ಅಥವಾ ಪ್ರಯೋಜನವನ್ನು ಒಟ್ಟುಗೂಡಿಸುವ ಮೂಲಕ ಪಡೆಯಲಾಗುತ್ತದೆ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ನಂತರ ನಾನು ಹೇಳುತ್ತೇನೆ ಆದ್ದರಿಂದ ವೇತನದಾರರ ಅರ್ಜಿಯನ್ನು ಅಭಿವೃದ್ಧಿಪಡಿಸಲು ಯೋಜಿಸುತ್ತಿರುವ ಕಂಪನಿಯಿದೆ ಮತ್ತು ಈಗ ಅದು ಸಿ ಬಿ ವಿಶ್ಲೇಷಣೆಯಲ್ಲಿ ತೊಡಗಿದೆ ಎಂದು ಭಾವಿಸೋಣ ಆದ್ದರಿಂದ ಮಾರುಕಟ್ಟೆಯ ಅಧ್ಯಯನವನ್ನು ಕಂಪನಿಯು ಅದನ್ನು ಸಮರ್ಥವಾಗಿ ಗುರಿಯಾಗಿಸಿಕೊಂಡರೆ ಮತ್ತು ಯಾವುದೇ ಸ್ಪರ್ಧಾತ್ಮಕ ಉತ್ಪನ್ನಗಳು ಲಭ್ಯವಾಗದಿದ್ದರೆ ನಂತರ ಅದು 800000 ಡಾಲರ್ ವಾರ್ಷಿಕ ಆದಾಯವನ್ನು ಉತ್ಪಾದಿಸುವ ಉನ್ನತ ಮಟ್ಟದ ಮಾರಾಟವನ್ನು ಪಡೆಯುತ್ತದೆ ಇಲ್ಲಿ10 ರಲ್ಲಿ 1 ಅವಕಾಶಗಳಿವೆ ಎಂದು ಅದು ಅಂದಾಜಿಸಲಾಗಿದೆ ನನ್ನ ಪ್ರಕಾರ ಇದು ಸಂಭವಿಸುವ ಶೇಕಡಾ 10 ರಷ್ಟು ಅವಕಾಶಗಳಾಗಿರುತ್ತವೆ ಆದಾಗ್ಯೂ ಪ್ರತಿಸ್ಪರ್ಧಿ ಪ್ರಾರಂಭಿಸಬಹುದು ಇದು ಮತ್ತೊಂದು ಸ್ಪರ್ಧಾತ್ಮಕ ಅಪ್ಲಿಕೇಶನ್ ಅನ್ನು ಸ್ವಂತವಾಗಿ ಪ್ರಾರಂಭಿಸುವ ಮೊದಲು ಮತ್ತು ನಂತರ ಈ ಮಾರಾಟವು ವರ್ಷಕ್ಕೆ 100000 ಡಾಲರ್ನಷ್ಟು ಮಾತ್ರ ಕಡಿಮೆ ಮೊತ್ತವನ್ನು ಉತ್ಪಾದಿಸಬಹುದು ಇದು ಸಂಭವಿಸುವ ಶೇಕಡಾ 30 ರಷ್ಟು ಅವಕಾಶವಿದೆ ಎಂದು ಅದು ಅಂದಾಜಿಸಲಾಗಿದೆ ಹಾಗಾದರೆ ಇದು ವಿಪರೀತ ಪ್ರಕರಣವಾಗಿದೆ ಈ ಎರಡು ವಿಪರೀತ ಪ್ರಕರಣಗಳಲ್ಲಿ ಅತ್ಯುತ್ತಮ ಪ್ರಕರಣವೆಂದರೆ ಸುಮಾರು 800000 ರ ವಾರ್ಷಿಕ ಆದಾಯವಾಗಿದೆ ಆದರೆ ಕೆಟ್ಟ ಪ್ರಕರಣವೆಂದರೆ ವರ್ಷಕ್ಕೆ 100000 ಡಾಲರ್ ಆದಾಯವಾಗಿದೆ ಮತ್ತು ಇಲ್ಲಿ ಉತ್ತಮ ಅವಕಾಶ 10 ಶೇಕಡಾ ಆದರೆ ಕೆಟ್ಟ ಅವಕಾಶ 30 ಪ್ರತಿಶತ ಹೆಚ್ಚಾಗಿ ಫಲಿತಾಂಶವು ಈ ಎರಡು ವಿಪರೀತ ವಿಪರೀತಗಳ ನಡುವೆ ಎಲ್ಲೋ ಇರುತ್ತದೆ ಅಂದರೆ 800000 ಮತ್ತು ಈ 100000 ಗಳ ನಡುವೆ ಇರುತ್ತದೆ ಆದ್ದರಿಂದ ಹೆಚ್ಚಾಗಿ ಈ ಎರಡು ವಿಪರೀತಗಳ ನಡುವೆ ಎಲ್ಲೋ ಫಲಿತಾಂಶವಿದೆ ಆದ್ದರಿಂದ ಅದು ಗಳಿಸುತ್ತದೆ ಇದರರ್ಥ ಆದ್ದರಿಂದ ಕೂಡ ಅದು ಗಳಿಸುತ್ತದೆ ಸಮೀಕ್ಷೆಯ ಪ್ರಕಾರ ಯಾವುದೇ ಸ್ಪರ್ಧಾತ್ಮಕ ಉತ್ಪನ್ನವು ಲಭ್ಯವಾಗುವ ಮೊದಲು ಅದನ್ನು ಪ್ರಾರಂಭಿಸುವ ಮೂಲಕ ಮಾರುಕಟ್ಟೆಯ ಮುನ್ನಡೆ ಸಾಧಿಸುತ್ತದೆ ಮತ್ತು ಡಾಲರ್ 650000 ರ ವಾರ್ಷಿಕ ಆದಾಯವನ್ನು ಸಾಧಿಸುತ್ತದೆ ಇದು ಈ 800000 ಮತ್ತು 100000 ರ ನಡುವೆ ಇರುತ್ತದೆ ಮಾರುಕಟ್ಟೆ ಅಧ್ಯಯನದ ಪ್ರಕಾರ ನಿರೀಕ್ಷಿತ ಮಾರಾಟ ಮಾರುಕಟ್ಟೆ ಅಧ್ಯಯನದ ಪ್ರಕಾರ ನಿರೀಕ್ಷಿತ ಮಾರಾಟ ಆದಾಯವನ್ನು ಮುಂದಿನ ಕೋಷ್ಟಕದಲ್ಲಿ ತೋರಿಸಲಾಗಿದೆ ಈ ರೀತಿಯಾಗಿ ನಾನು ಈಗಾಗಲೇ ನಿಮಗೆ ಹೇಳಿದಂತೆ ವಾರ್ಷಿಕ ಆದಾಯವು ಅತ್ಯುತ್ತಮ ಪ್ರಕರಣದಲ್ಲಿ800000 ಆಗಿರುತ್ತದೆ ಅಲ್ಲಿ ಸಂಭವನೀಯತೆ 10 ಪ್ರತಿಶತವಾಗಿರುತ್ತದೆ ಮತ್ತು ಅದು ಇನ್ನೊಬ್ಬ ಪ್ರತಿಸ್ಪರ್ಧಿಯಾಗಿದ್ದರೆ ಅದು ಕೆಟ್ಟ ಪ್ರಕರಣವಾಗಿರುತ್ತದೆ ಅಲ್ಲಿ ವಾರ್ಷಿಕ ಆದಾಯವು 100000 ಆಗಿರುತ್ತದೆ ಮತ್ತು ಸಂಭವನೀಯತೆಯು 30 ಪ್ರತಿಶತವಾಗಿರುತ್ತದೆ ಆದ್ದರಿಂದ ವೆಚ್ಚ ಲಾಭದ ವಿಶ್ಲೇಷಣೆಯಲ್ಲಿ ನಾನು ಈಗಾಗಲೇ ನಿಮಗೆ ಹೇಳಿದಂತೆ ನಾವು ಏನು ಮಾಡುತ್ತೇವೆ ಯೋಜನೆಯ ಮೌಲ್ಯವನ್ನು ನಂತರ ಆದಾಯದಲ್ಲಿ ಸಾಧ್ಯವಿರುವ ಪ್ರತಿಯೊಂದಕ್ಕೂ ವೆಚ್ಚ ಅಥವಾ ಲಾಭವನ್ನು ಒಟ್ಟುಗೂಡಿಸುವ ಮೂಲಕ ಪಡೆಯಲಾಗುತ್ತದೆ ಅವುಗಳನ್ನು ಅನುಗುಣವಾದ ಸಂಭವನೀಯತೆ ತೂಕ ಮಾಡಲಾಗುತ್ತದೆ ಆದ್ದರಿಂದ ಇವುಗಳು ವಾರ್ಷಿಕ ಆದಾಯದ ಮೌಲ್ಯಗಳು ಎಂದು ನೀವು ನೋಡಬೇಕು ಇದು ನಾವು ಅವುಗಳನ್ನು ಗುಣಿಸುವ ಸಂಭವನೀಯತೆಯಾಗಿದೆ ಆದ್ದರಿಂದ ಇವುಗಳು ನೀವು ಪಡೆಯುವ ಮೌಲ್ಯಗಳು ಮತ್ತು ನಂತರ ನಿರೀಕ್ಷಿತ ಆದಾಯವು ಇದರ ಸುತ್ತಲೂ ಇರುತ್ತದೆ ಆದ್ದರಿಂದ ಈ ಸಮಸ್ಯೆಯ ನಿರೀಕ್ಷಿತ ಆದಾಯವು ಈಗ ಎಷ್ಟು ಅಂದರೆ 500000 ಎಂದು ನೀವು ನೋಡಬಹುದು ಅಭಿವೃದ್ಧಿ ವೆಚ್ಚಗಳು 750000 ಎಂದು ಅಂದಾಜಿಸಲಾಗಿದೆ ಮಾರಾಟ ಮಟ್ಟವು ಕನಿಷ್ಠ 4 ವರ್ಷಗಳವರೆಗೆ ಸ್ಥಿರವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ನಿರ್ವಹಣೆ ಇತ್ಯಾದಿಗಳಂತಹ ವಾರ್ಷಿಕ ವೆಚ್ಚಗಳನ್ನು 200000 ಎಂದು ಅಂದಾಜಿಸಲಾಗಿದೆ ಆದ್ದರಿಂದ ಈಗ ನೀವು ಯೋಜನೆಗೆ ಅಥವಾ ಕಂಪನಿಗೆ ಯೋಜನೆಗೆ ಮುಂದುವರಿಯುವ ಸಲಹೆ ನೀಡುತ್ತೀರಾ ಎಂಬುದು ಪ್ರಶ್ನೆ ಈಗ ನಾವು ವಿಶ್ಲೇಷಿಸೋಣ ಆದ್ದರಿಂದ ಏನು ಮಾಡಬೇಕು ಮತ್ತು ಸಲಹೆ ಏನು ನೋಡಿ ನಿರೀಕ್ಷಿತ ಮಾರಾಟವು 500000 ರಷ್ಟಿದೆ ಎಂದು ನಾವು ನೋಡಿದ್ದೇವೆ ನಿರೀಕ್ಷಿತ ಆದಾಯವು 500000 ರಷ್ಟಿದೆ ಎಂದು ನಾವು ಈಗಾಗಲೇ ನೋಡಿದ್ದೇವೆ ಆದ್ದರಿಂದ ಮಾರಾಟದ ಮಟ್ಟವು 4 ವರ್ಷಗಳವರೆಗೆ ಸ್ಥಿರವಾಗಿರುತ್ತದೆ ಮತ್ತು ನಿರ್ವಹಣೆಯಂತಹ ವಾರ್ಷಿಕ ವೆಚ್ಚಗಳು 200000 ರಷ್ಟಿದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಾವು ಈಗ ಏನು ಕಂಡುಹಿಡಿಯುತ್ತೇವೆ 4 ವರ್ಷಗಳಲ್ಲಿ ಯಾವ 500000 ರ ನಿರೀಕ್ಷಿತ ಮಾರಾಟವು ನಿರೀಕ್ಷಿತ ಆದಾಯವನ್ನು ಉತ್ಪಾದಿಸುತ್ತದೆ ನಿರೀಕ್ಷಿತ ಲಾಭ ಏನು ಒಟ್ಟು ನಿರೀಕ್ಷಿತ ಆದಾಯವು ಒಟ್ಟು ಆದಾಯ ಯಾವುದು ಆದ್ದರಿಂದ 500000 ಇನ್ ಟು 4 ಅಂದರೆ ಅದು 2000000 ಮೈನಸ್ ವಾರ್ಷಿಕ ನಿರ್ವಹಣಾ ವೆಚ್ಚ ಎಷ್ಟು ವರ್ಷಕ್ಕೆ 200000 ರು ಗಳಾಗಿರುತ್ತದೆ ಎಷ್ಟು ವರ್ಷಗಳ ಕಾಲ ಅದನ್ನು ನಡೆಸಲಾಗುವುದು ಆದ್ದರಿಂದ 4 ವರ್ಷಗಳ ಕಾಲ ಅದನ್ನು ನಡೆಸಲಾಗುವುದು ಆದ್ದರಿಂದ 200000 ಮೈನಸ್ 4 ಕ್ಷಮಿಸಿ 200000 ಇನ್ ಟು 4 ಅಂದರೆ ಅದು 800000 ಆಗುತ್ತದೆ ಆದ್ದರಿಂದ 2000000 ಮೈನಸ್ 800000 ಅಂದರೆ ಎಷ್ಟು ಬರಲಿವೆ ಆದ್ದರಿಂದ ನಿರೀಕ್ಷಿತ ಮಾರಾಟವು 1200000 ಗಳಾಗಲಿದೆ ಈಗ ನಮ್ಮದು ಏನು ಎಂದು ನೀವು ನೋಡುತ್ತೀರಿ ಅಭಿವೃದ್ಧಿ ವೆಚ್ಚವು 750000 ಡಾಲರ್ ಎಂದು ನೀವು ನೋಡಬಹುದು ಆದ್ದರಿಂದ ಈಗ ನಾವು ಪಡೆಯುವ ಲಾಭ ಅಥವಾ ನಿರೀಕ್ಷಿತ ಮಾರಾಟ ಲಾಭವು 1200000 ಡಾಲರ್ ಆಗಿರುತ್ತದೆ ಆದರೆ ಹೂಡಿಕೆ 750000 ಡಾಲರ್ ಎಂದು ನಾವು ನೋಡಬಹುದು ಆದ್ದರಿಂದ ಇದು ಉತ್ತಮ ಲಾಭವಾಗಿದೆ ಆದ್ದರಿಂದ ಕಂಪನಿಯು ಈ ಯೋಜನೆಗೆ ಹೋಗಬಹುದು ಆದರೆ ದಯವಿಟ್ಟು ಇನ್ನೊಂದು ಬದಿಯನ್ನು ನೋಡಿ ಕೆಟ್ಟ ಪ್ರಕರಣವನ್ನು ಪರಿಗಣಿಸೋಣ ಎಂದು ನೀವು ನೋಡುತ್ತೀರಿ ಮಾರಾಟವು ಕಡಿಮೆಯಾಗಿದ್ದರೆ ಮತ್ತು ಇನ್ನೊಬ್ಬ ಪ್ರತಿಸ್ಪರ್ಧಿ ಇದ್ದರೆ ಏನಾಗುತ್ತದೆ ಅದು ಹಣವನ್ನು ಕಳೆದುಕೊಳ್ಳುತ್ತದೆ ಮತ್ತು ಅವಕಾಶವು ಈಗಾಗಲೇ 30 ಪ್ರತಿಶತ ಎಂದು ನಿಮಗೆ ತಿಳಿದಿದೆ ಇದು ಗಮನಾರ್ಹ ಮೊತ್ತವಾಗಿದೆ ಮತ್ತು ಇದು ಸಂಭವಿಸಿದಲ್ಲಿ ಮತ್ತು ಇದು ಸಂಭವಿಸಿದಲ್ಲಿ ನೀವು ಎಷ್ಟು ಪಡೆಯುತ್ತೀರಿ ಕಂಪನಿಯು ಕೇವಲ 30000 ಅನ್ನು ಮಾತ್ರ ಪಡೆಯುತ್ತದೆ ಏಕೆಂದರೆ ವಾರ್ಷಿಕ ಮಾರಾಟದ ಆದಾಯವು 100000 ಆಗಿರುತ್ತದೆ ಮತ್ತು ಸಂಭವನೀಯತೆಯು 30 ಪ್ರತಿಶತವಾಗಿರುತ್ತದೆ ಆದ್ದರಿಂದ ನಿರೀಕ್ಷಿತ ಮೌಲ್ಯವು ಕೇವಲ 30000 ತುಂಬಾ ಕಡಿಮೆ ಮೌಲ್ಯವಾಗಿರುತ್ತದೆ ಆದ್ದರಿಂದ ಇದು ಸಂಭವಿಸುವ ಪ್ರತಿಯೊಂದು ಸಾಧ್ಯತೆಯಿರುತ್ತದೆ ಏಕೆಂದರೆ ಸಂಭವನೀಯತೆಯು 30 ಪ್ರತಿಶತ ಮತ್ತು ಕಂಪನಿಯು ಖಂಡಿತವಾಗಿಯೂ ಹಣವನ್ನು ಕಳೆದುಕೊಳ್ಳುತ್ತದೆ ಆದ್ದರಿಂದ ಈ ಅಪಾಯಕಾರಿ ಯೋಜನೆಯನ್ನು ಕೈಗೆತ್ತಿಕೊಳ್ಳುವುದು ಸೂಕ್ತವಲ್ಲ ಆದ್ದರಿಂದ ಈ ರೀತಿಯಾಗಿ ಅಪಾಯಗಳ ಮೌಲ್ಯಮಾಪನಕ್ಕಾಗಿ ವೆಚ್ಚ ಲಾಭದ ವಿಶ್ಲೇಷಣೆಯನ್ನು ಕೈಗೊಳ್ಳಬಹುದು ಮುಂದಿನದು ಮಿತಿಗಳು ಆದ್ದರಿಂದ ಅವುಗಳಿಗೆ ಸಂಭವನೀಯತೆಯನ್ನು ಹೇಗೆ ನಿಯೋಜಿಸುವುದು ಆದ್ದರಿಂದ 10 ಪ್ರತಿಶತ 20 ಪ್ರತಿಶತ 30 ಪ್ರತಿಶತ ಇದ್ದವು ಆದ್ದರಿಂದ ಸಂಭವಿಸುವ ಸಂಭವನೀಯತೆಯನ್ನು ನಿಯೋಜಿಸುವುದು ಒಂದು ಸವಾಲಾಗಿದೆ ಇದು ಕೆಟ್ಟ ಸನ್ನಿವೇಶದ ಸಂಪೂರ್ಣ ಖಾತೆಯನ್ನು ತೆಗೆದುಕೊಳ್ಳುವುದಿಲ್ಲ ಇದು ಸರಾಸರಿ ಪ್ರಕರಣದ ಸನ್ನಿವೇಶವನ್ನು ಮಾತ್ರ ಪರಿಗಣಿಸುತ್ತದೆ ಇದು ಕೆಟ್ಟ ಸಂದರ್ಭಗಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಆದ್ದರಿಂದ ಇದು ಸರಾಸರಿ ಪ್ರಕರಣದ ಸನ್ನಿವೇಶಗಳನ್ನು ತೆಗೆದುಕೊಳ್ಳಬಹುದು ಎಂದು ಕಂಡುಹಿಡಿಯಬಹುದು ಆದರೆ ಇದು ಕೆಟ್ಟ ಸಂದರ್ಭಗಳನ್ನು ನಿಭಾಯಿಸುವುದಿಲ್ಲ ಆದ್ದರಿಂದ ಈಗ ಮುಂದಿನ ವಿಧಾನ ರಿಸ್ಕ್ ಪ್ರೊಫೈಲ್ ವಿಶ್ಲೇಷಣೆ ಆದ್ದರಿಂದ ಇದು ಸಿ ಬಿ ವಿಶ್ಲೇಷಣಾ ವಿಧಾನದ ಕೆಲವು ಸಮಸ್ಯೆಗಳನ್ನು ನಿವಾರಿಸಲು ಪ್ರಯತ್ನಿಸುವ ಒಂದು ವಿಧಾನವಾಗಿದ್ದು ಅಪಾಯದ ಪ್ರೊಫೈಲ್ ಅನ್ನು ನಿರ್ಮಿಸುವ ಮೂಲಕ ನಾನು ಈಗ ಹೇಳಿದ್ದೇನೆ ಆದ್ದರಿಂದ ಅಪಾಯಗಳನ್ನು ಮೌಲ್ಯಮಾಪನ ಮಾಡಲು ಸೂಕ್ಷ್ಮ ವಿಶ್ಲೇಷಣೆಯನ್ನು ಬಳಸಿಕೊಂಡು ಇದು ಅಪಾಯದ ಪ್ರೊಫೈಲ್ ಅನ್ನು ನಿರ್ಮಿಸುತ್ತದೆ ಎಂದು ಇಲ್ಲಿ ಪರಿಗಣಿಸಲಾಗಿದೆ ಆದ್ದರಿಂದ ಈ ಸೂಕ್ಷ್ಮ ವಿಶ್ಲೇಷಣೆಯ ಫಲಿತಾಂಶಗಳನ್ನು ಅಧ್ಯಯನ ಮಾಡುವುದರ ಮೂಲಕ ಸಿ ಬಿ ವಿಶ್ಲೇಷಣೆಯ ಕೆಲವು ಸಮಸ್ಯೆಗಳನ್ನು ನಿವಾರಿಸಲಾಗುವುದು ನಂತರ ಯೋಜನೆಯ ಯಶಸ್ಸಿಗೆ ಪ್ರಮುಖವಾದ ಅಂಶಗಳನ್ನು ನಾವು ಗುರುತಿಸಬಹುದು ನಂತರ ನಾವು ಅವುಗಳ ಮೇಲೆ ಉತ್ತಮ ನಿಯಂತ್ರಣವನ್ನು ಹೊಂದಬಹುದೇ ಅಥವಾ ಅವುಗಳ ಪರಿಣಾಮಗಳನ್ನು ತಗ್ಗಿಸಬಹುದೇ ಎಂದು ನಿರ್ಧರಿಸುವ ಅವಶ್ಯಕತೆಯಿದೆ ಆದ್ದರಿಂದ ಈ ಅಧ್ಯಯನದ ಮೂಲಕ ಯೋಜನೆಯ ಯಶಸ್ಸಿಗೆ ಯಾವ ಅಂಶಗಳು ಹೆಚ್ಚು ಮುಖ್ಯವೆಂದು ನಮಗೆ ತಿಳಿದಿದ್ದರೆ ಈ ಅಂಶಗಳ ಮೇಲೆ ನಾವು ಉತ್ತಮ ನಿಯಂತ್ರಣವನ್ನು ಹೊಂದಬಹುದೇ ಅಥವಾ ಇಲ್ಲವೇ ನಾವು ಅವುಗಳ ಪರಿಣಾಮಗಳನ್ನು ತಗ್ಗಿಸುತ್ತೇವೆ ಎಂಬುದನ್ನು ನಾವು ನಿರ್ಧರಿಸಬೇಕು ಒಂದು ವೇಳೆ ಎರಡೂ ವಿಷಯಗಳು ಸಾಧ್ಯವಾಗದಿದ್ದರೆ ನಾವು ಅಪಾಯಗಳೊಂದಿಗೆ ಬದುಕಬೇಕು ಅಥವಾ ನಾವು ಯೋಜನೆಯನ್ನು ತ್ಯಜಿಸಬೇಕು ಈ ರೀತಿ ರಿಸ್ಕ್ ಪ್ರೊಫೈಲ್ ವಿಶ್ಲೇಷಣಾ ವಿಧಾನವು ಕಾರ್ಯನಿರ್ವಹಿಸುತ್ತದೆ ಮುಂದೆ ಇದನ್ನು ಶೀಘ್ರವಾಗಿ ನೋಡಿ ಇದು ಅಪಾಯದ ಮೌಲ್ಯಮಾಪನಗಳನ್ನು ನಿರ್ಧರಿಸುವ ಡಿಸಿಷನ್ ಟ್ರೀಸ್ಗಳನ್ನು ಬಳಸುತ್ತಿದೆ ಆದ್ದರಿಂದ ಬಿ ಟೆಕ್ ವೃತ್ತಿಜೀವನದಲ್ಲಿ ನೀವು ಡಿಸಿಷನ್ ಟ್ರೀಸ್ಗಳನ್ನು ಅಧ್ಯಯನ ಮಾಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಈ ಟ್ರೀಸ್ಗಳನ್ನು ಅಪಾಯಗಳನ್ನು ಮೌಲ್ಯಮಾಪನ ಮಾಡಲು ಸಹ ಬಳಸಬಹುದು ಆದ್ದರಿಂದ ಈ ನಿರ್ಧಾರದ ಮರಗಳನ್ನು ಅಪಾಯಗಳನ್ನು ಮೌಲ್ಯಮಾಪನ ಮಾಡಲು ಸಹ ಬಳಸಬಹುದು ಟ್ರೀಸ್ಗಳನ್ನುಹಿಂದಿನ ವಿಧಾನಗಳು ಯೋಜನಾ ವ್ಯವಸ್ಥಾಪಕರು ಸ್ಟ್ಯಾಂಡರ್ಗಳಿಂದ ನಿಷ್ಕ್ರಿಯರಾಗಿದ್ದಾರೆಂದು ಭಾವಿಸಲಾಗಿದೆ ಅವರು ಈ ಸ್ಪೆಲ್ಲಿಂಗ್ ತಪ್ಪನ್ನು ವೀಕ್ಷಕರು ವೀಕ್ಷಿಸುತ್ತಾರೆ ಅವರು ನಿಷ್ಕ್ರಿಯ ಪ್ರೇಕ್ಷಕರು ಸ್ವಾಭಾವಿಕವಾಗಿ ಸ್ವಂತ ಉಲ್ಲೇಖಗಳನ್ನು ತೆಗೆದುಕೊಳ್ಳಲು ಅನುಮತಿಸುವವರು ಅಂದರೆ ಪ್ರಾಜೆಕ್ಟ್ ಮ್ಯಾನೇಜರ್ ಮಾತ್ರ ಹೆಚ್ಚಿನ ಅಪಾಯಕಾರಿ ಯೋಜನೆಗಳನ್ನು ಮಾತ್ರ ತಿರಸ್ಕರಿಸಬಹುದು ಅಥವಾ ಅಪಾಯದ ಪ್ರೊಫೈಲ್ ಹೊಂದಿರುವವರನ್ನು ಆಯ್ಕೆ ಮಾಡಬಹುದು ಆದ್ದರಿಂದ ಕಡಿಮೆ ಅಪಾಯವಿರುವವರು ಮಾತ್ರ ಅವರು ತೆಗೆದುಕೊಳ್ಳಬಹುದು ಯೋಜನಾ ವ್ಯವಸ್ಥಾಪಕರು ಹೆಚ್ಚು ಅಪಾಯಕಾರಿಯಾದ ಆ ಯೋಜನೆಗಳನ್ನು ತಿರಸ್ಕರಿಸುತ್ತಾರೆ ಆದ್ದರಿಂದ ಆದರೆ ಕೆಲವು ಸಂದರ್ಭಗಳಲ್ಲಿ ಅಪಾಯವು ಮುಖ್ಯವಾಗಿದೆಯೇ ಎಂದು ಮೌಲ್ಯಮಾಪನ ಮಾಡಬೇಕಾಗಬಹುದು ಮತ್ತು ಸೂಕ್ತವಾದ ಕ್ರಮವನ್ನು ನೀವು ಯಾವಾಗಲೂ ನಿರ್ಧರಿಸಬೇಕು ಅಪಾಯಕಾರಿಯಾದ ಯಾವ ಯೋಜನೆಗಳನ್ನು ನಾವು ಬಿಡಲಾಗುವುದಿಲ್ಲ ನಾವು ಅವುಗಳನ್ನು ನಿಭಾಯಿಸಬೇಕು ಆದ್ದರಿಂದ ಅವುಗಳನ್ನು ಹೇಗೆ ನಿಭಾಯಿಸಬೇಕು ಅವುಗಳನ್ನು ಹೇಗೆ ಎದುರಿಸಬೇಕು ಕೆಲವೊಮ್ಮೆ ಅಪಾಯಗಳ ಮಹತ್ವವನ್ನು ಅವಲಂಬಿಸಿ ನಾವು ಕೆಲವು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಆದ್ದರಿಂದ ಅಂತಹ ನಿರ್ಧಾರಗಳು ಭವಿಷ್ಯದ ಆಯ್ಕೆಯನ್ನು ಮಿತಿಗೊಳಿಸುತ್ತವೆ ಅಥವಾ ಪರಿಣಾಮ ಬೀರುತ್ತವೆ ಆದ್ದರಿಂದ ಈ ನಿರ್ಧಾರಗಳು ಭವಿಷ್ಯದ ಆಯ್ಕೆಗಳ ಮೇಲೆ ಪರಿಣಾಮ ಬೀರುತ್ತವೆ ಮತ್ತು ಭವಿಷ್ಯದ ಲಾಭದಾಯಕ ಯೋಜನೆಯ ಮೇಲೆ ನಿರ್ಧಾರಗಳು ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ನಿರ್ಣಯಿಸುವುದು ಮುಖ್ಯ ಪ್ರಸ್ತುತ ಯೋಜನೆಯಲ್ಲಿ ಅಪಾಯವಿದ್ದರೆ ಭವಿಷ್ಯದಲ್ಲಿ ಅದು ಹೇಗೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಈ ಸನ್ನಿವೇಶಗಳನ್ನು ನಿಭಾಯಿಸಲು ಡಿಸಿಷನ್ ಟ್ರೀಗಳು ಸೂಕ್ತವಾಗಿ ಬರುತ್ತವೆ ಆದ್ದರಿಂದ ನಾವು ಬೇಗನೆ ನೋಡೋಣ ಡಿಸಿಷನ್ ಟ್ರೀಗಳನ್ನು ಹೇಗೆ ನಿರ್ಮಿಸಬಹುದು ಆದ್ದರಿಂದ ಮತ್ತೆ ನಾನು ಒಂದು ಸರಳ ಉದಾಹರಣೆಯನ್ನು ತೆಗೆದುಕೊಂಡಿದ್ದೇನೆ ಕಂಪನಿಯು ತನ್ನ ಆರ್ಡರ್ ಸೇಲ್ಸ್ ಆರ್ಡರ್ ಪ್ರೊಸೆಸಿಂಗ್ ಸಿಸ್ಟಮ್ ಅನ್ನು ಯಾವಾಗ ಬದಲಾಯಿಸಬೇಕೆಂದು ಪರಿಗಣಿಸುತ್ತಿದೆ ಆದ್ದರಿಂದ ಪ್ರಸ್ತುತ ಕಂಪನಿಯು ಕೈಯಾರೆ ಚಾಲನೆಯಲ್ಲಿದೆ ಎಂದು ಭಾವಿಸೋಣ ಈಗ ಅದನ್ನು ಒಂದು ಸ್ವಯಂಚಾಲಿತ ವ್ಯವಸ್ಥೆಯ ಮೂಲಕ ಬದಲಾಯಿಸಲು ಅದು ಇರಬಹುದು ಆದ್ದರಿಂದ ನಿರ್ಧಾರವು ಅದು ವಿಸ್ತರಿಸುವ ವ್ಯವಹಾರದ ದರವನ್ನು ಅವಲಂಬಿಸಿರುತ್ತದೆ ಅದರ ಮಾರುಕಟ್ಟೆ ಪಾಲು ಹೆಚ್ಚಾದರೆ ಅಸ್ತಿತ್ವದಲ್ಲಿರುವ ವ್ಯವಸ್ಥೆಯನ್ನು ಎರಡು ವರ್ಷಗಳಲ್ಲಿ ಬದಲಾಯಿಸಬೇಕಾಗಬಹುದು ಆದರೆ ಕಂಪನಿಯು ಅಸ್ತಿತ್ವದಲ್ಲಿರುವ ವ್ಯವಸ್ಥೆಯನ್ನು ಸಮಯಕ್ಕೆ ಬದಲಿಸದಿದ್ದರೆ ಇದು ದುಬಾರಿ ಆಯ್ಕೆಯಾಗಿರಬಹುದು ಹೆಚ್ಚಿದ ಮಾರಾಟವನ್ನು ನಿಭಾಯಿಸಲು ಸಾಧ್ಯವಾಗದಿದ್ದರೆ ಅದು ಕಳೆದುಹೋದ ಆದಾಯಕ್ಕೆ ಕಾರಣವಾಗಬಹುದು ವ್ಯವಸ್ಥೆಯನ್ನು ತಕ್ಷಣ ಬದಲಾಯಿಸುವುದು ತುಂಬಾ ದುಬಾರಿಯಾಗಿರುತ್ತದೆ ಆದ್ದರಿಂದ ಈಗ ಇದು ಬದಲಿಸುವ ಬಗ್ಗೆ ಒಂದಾಗಿದೆ ಆದರೆ ವಿಸ್ತರಿಸುವ ಪ್ರಕರಣದ ಬಗ್ಗೆ ನೋಡೋಣ ಸಿಸ್ಟಮ್ 75000 ಡಾಲರ್ ಎನ್ಪಿವಿ ಹೊಂದಿರುತ್ತದೆ ಒಂದು ವೇಳೆ ಮಾರುಕಟ್ಟೆ ವಿಸ್ತರಿಸಿದರೆ ಇದು 100000 ಎನ್ಪಿವಿ ಯೊಂದಿಗೆ ನಷ್ಟವಾಗುತ್ತದೆ ಆದ್ದರಿಂದ ಇದು 100000 ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಇಲ್ಲಿ ಇದು ನಕಾರಾತ್ಮಕ ಚಿಹ್ನೆ ಏಕೆಂದರೆ ಇದು ಕಳೆದುಹೋದ ಆದಾಯದಿಂದಾಗಿ ನಷ್ಟವಾಗಿದೆ ಮಾರುಕಟ್ಟೆ ವಿಸ್ತರಿಸಿದರೆ ವ್ಯವಸ್ಥೆಯನ್ನು ಬದಲಿಸುವಾಗ 250000 ಡಾಲರ್ನ ಒಂದು ಎನ್ಪಿವಿ ಇರುತ್ತದೆ ಏಕೆಂದರೆ ಹೆಚ್ಚಿದ ಮಾರಾಟವನ್ನು ನಿರ್ವಹಿಸುವ ಪ್ರಯೋಜನಗಳು ಮತ್ತು ಇತರ ಎಂಐಎಸ್ ಸಿಸ್ಟಮ್ ಇತ್ಯಾದಿಗಳಂತಹ ಇತರ ಪ್ರಯೋಜನಗಳು ಮಾರಾಟವು ಹೆಚ್ಚಾಗದಿದ್ದರೆ ಪ್ರಯೋಜನಗಳು ತೀವ್ರವಾಗಿ ಕಡಿಮೆಯಾಗುತ್ತವೆ ಮತ್ತು ಯೋಜನೆಯು ಮತ್ತೆ ಡಾಲರ್ನ ಎನ್ಪಿವಿ ಯೊಂದಿಗೆ 500000 ಅಥವಾ ಅದಕ್ಕಿಂತ ಹೆಚ್ಚಿನದನ್ನು ಅನುಭವಿಸಬೇಕಾಗಬಹುದು ಆದ್ದರಿಂದ ಕ್ಷಮಿಸಿ 50000 ಆದ್ದರಿಂದ ಕಂಪನಿಯು ಮಾರುಕಟ್ಟೆಯಲ್ಲಿ 20 ಪ್ರತಿಶತದಷ್ಟು ಗಮನಾರ್ಹವಾಗಿ ಹೆಚ್ಚಾಗುವ ಸಾಧ್ಯತೆಯನ್ನು ಅಂದಾಜು ಮಾಡಿದೆ ಆದ್ದರಿಂದ ಮಾರುಕಟ್ಟೆ ಹೆಚ್ಚುತ್ತಿರುವ ಮಾರುಕಟ್ಟೆ ವಿಸ್ತರಿಸುವ ಸಾಧ್ಯತೆಯು 20 ಪ್ರತಿಶತ ಬಹುಶಃ 20 ಪ್ರತಿಶತ ಎಂದು ಅಂದಾಜಿಸಲಾಗಿದೆ ಆದ್ದರಿಂದ ಮಾರುಕಟ್ಟೆಯು ಮಾರುಕಟ್ಟೆಯನ್ನು ಹೆಚ್ಚಿಸುವುದಿಲ್ಲ ಎಂಬ ಸಂಭವನೀಯತೆಯು 80 ಪ್ರತಿಶತ ಆದ್ದರಿಂದ ಈಗ ನಾವು ಡಿಸಿಷನ್ ಟ್ರೀಯನ್ನು ನಿರ್ಮಿಸಬೇಕು ಮತ್ತು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ನಾನು ಇಲ್ಲಿ ಯಾವ ಸಮಸ್ಯೆಯನ್ನು ವಿವರಿಸಿದ್ದೇನೆ ಎಂದು ಹೇಳಬಹುದು ಸುಲಭವಾಗಿ ನೀವು ಈ ರೀತಿಯ ಡಿಸಿಷನ್ ಟ್ರೀಯನ್ನು ನಿರ್ಮಿಸಬಹುದು ಮತ್ತು ಇವುಗಳು ಮೌಲ್ಯಗಳು ಇವುಗಳು ನಾನು ಈಗಾಗಲೇ ನಿಮಗೆ ಹೇಳಿರುವ ಸಂಭವನೀಯತೆ ಹೆಚ್ಚಿನ ಮಾರುಕಟ್ಟೆ ವಿಸ್ತರಿಸುವ ಸಂಭವನೀಯತೆಯು 20 ಪ್ರತಿಶತ ಇದೆ ಆದ್ದರಿಂದ ಬಹುಶಃ ಅದರಲ್ಲಿ 80 ಪ್ರತಿಶತದಷ್ಟು ವಿಸ್ತರಿಸಲಾಗುವುದಿಲ್ಲ ಆದ್ದರಿಂದ ಇದು ನೀವು ಹೇಳುವ ಮಟ್ಟಿಗೆ ಇರುತ್ತದೆ ಏಕೆಂದರೆ ಇದು ಅಸ್ತಿತ್ವದಲ್ಲಿರುವ ವ್ಯವಸ್ಥೆಯನ್ನು ಅಸ್ತಿತ್ವದಲ್ಲಿರುವ ವ್ಯವಸ್ಥೆಯನ್ನು ವಿಸ್ತರಿಸಬಹುದು ಅಥವಾ ಅಸ್ತಿತ್ವದಲ್ಲಿರುವ ವ್ಯವಸ್ಥೆಯನ್ನು ಸ್ವಯಂಚಾಲಿತ ವ್ಯವಸ್ಥೆಯಿಂದ ಬದಲಾಯಿಸಬಹುದು ಎಂದು ಕಂಪನಿಯು ಯೋಚಿಸುತ್ತದೆ ಆದ್ದರಿಂದ ಈಗ ನಾವು ನೀವು ನೋಡುವ ಡಿಸಿಷನ್ ಟ್ರೀಯನ್ನು ವಿಶ್ಲೇಷಿಸಬೇಕಾಗಿದೆ ವಿಶ್ಲೇಷಣೆಯು ನಿರ್ಧಾರದ ಬಿಂದು ಡಿನಿಂದ ಪ್ರತಿ ಮಾರ್ಗವನ್ನು ತೆಗೆದುಕೊಳ್ಳುವ ನಿರೀಕ್ಷಿತ ಪ್ರಯೋಜನಗಳನ್ನು ಮೌಲ್ಯಮಾಪನ ಮಾಡುವುದನ್ನು ಒಳಗೊಂಡಿದೆ ಆದ್ದರಿಂದ ಇದು ನಿರ್ಧಾರ ಬಿಂದು ಡಿನಿಂದ ನಿರ್ಧಾರ ಬಿಂದುಡಿ ನಾವು ಪ್ರತಿ ಮಾರ್ಗವನ್ನು ನಿರ್ಣಯಿಸಬೇಕಾಗಿದೆ ಎಂದು ನಾವು ಮೌಲ್ಯಮಾಪನ ಮಾಡಬೇಕು ಆದ್ದರಿಂದ ಇದು ಒಂದು ಮಾರ್ಗವಾಗಿದೆ ಇದು ಇನ್ನೊಂದು ಮಾರ್ಗವಾಗಿದೆ ಪ್ರತಿ ಮಾರ್ಗವನ್ನು ಮೌಲ್ಯಮಾಪನ ಮಾಡೋಣ ಅಥವಾ ನಿರ್ಣಯಿಸೋಣ ಪ್ರತಿ ಹಾದಿಯ ನಿರೀಕ್ಷಿತ ಮೌಲ್ಯವು ನೀವು ಹೇಗೆ ಕಂಡುಹಿಡಿಯಬಹುದು ಎಂಬುದನ್ನು ನೀವು ನೋಡಬಹುದು ಆದ್ದರಿಂದ ಪ್ರತಿ ಮಾರ್ಗದ ನಿರೀಕ್ಷಿತ ಮೌಲ್ಯವನ್ನು ಕಂಡುಹಿಡಿಯಬಹುದಾದ ಪ್ರತಿಯೊಂದು ಸಂಭವನೀಯ ಫಲಿತಾಂಶಗಳ ಮೌಲ್ಯಗಳ ಮೊತ್ತವನ್ನು ಸಂಭವನೀಯತೆಯೊಂದಿಗೆ ಗುಣಿಸಿದಾಗ ಅದನ್ನು ಕಂಡುಹಿಡಿಯಬಹುದು ಆದ್ದರಿಂದ ನಿರೀಕ್ಷಿಸಿದ ಮೌಲ್ಯವನ್ನು ವಿಸ್ತರಿಸುವ ಕೇಸ್ಅನ್ನು ವಿಸ್ತರಿಸುವ ಮೊದಲ ಪ್ರಕರಣವನ್ನು ನೋಡೋಣ ಆದ್ದರಿಂದ ಈಗ ವ್ಯವಸ್ಥೆಯನ್ನು ವಿಸ್ತರಿಸುವ ನಿರೀಕ್ಷಿತ ಮೌಲ್ಯವು ಯಾವುದರಿಂದ ಕಂಡುಹಿಡಿಯಲ್ಪಟ್ಟಿದೆ ಆದ್ದರಿಂದ ವಿಸ್ತೃತ ಪ್ರಕರಣದಲ್ಲಿ ಇದು ಒಂದು ಇದು ಮಾರುಕಟ್ಟೆ ವಿಸ್ತರಣೆ ಸಂಭವಿಸಿದಲ್ಲಿ ಎನ್ಪಿವಿ ಎಂದು ನೀವು ನೋಡಬಹುದು ನಂತರ ಮೈನಸ್ 100000 ಮತ್ತು ಸಂಭವನೀಯತೆ 20 ಪ್ರತಿಶತ ಇರುತ್ತದೆ ಒಂದುವೇಳೆ ಮಾರುಕಟ್ಟೆ ವಿಸ್ತರಿಸದಿದ್ದರೆ 80 ಪ್ರತಿಶತ ಸಂಭವನೀಯತೆ 75000 ಇರುತ್ತದೆ ಆದ್ದರಿಂದ ನಾವು ನಿರೀಕ್ಷಿತ ಮೌಲ್ಯವನ್ನು ಕಂಡುಹಿಡಿಯಬಹುದು ಆದ್ದರಿಂದ ಇದು 75000 ಸಂಭವನೀಯತೆಗೆ 0 8 ಮೈನಸ್ 100000 ಇಂಟು 0 2 ಆಗುತ್ತದೆ ಈ ಮೌಲ್ಯವು ಎಷ್ಟು ಅಂದರೆ 40000 ಆಗಿರುತ್ತದೆಯೆ ಆದ್ದರಿಂದ ಈ ಮಾರ್ಗವು 40000 ಅನ್ನು ತೆಗೆದುಕೊಳ್ಳುತ್ತದೆಯೆ ಆದ್ದರಿಂದ ಈ ಮಾರ್ಗವು 40000 ಅನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ 40000 ಯಾವ 40000 ಕ್ಕೆ ಈ ಹೆಚ್ಚಿನ ಮೌಲ್ಯ ಬರುತ್ತದೆ ಅಂತೆಯೇ ಸಿಸ್ಟಮ್ ಅನ್ನು ಬದಲಿಸುವ ನಿರೀಕ್ಷಿತ ಮೌಲ್ಯವೆಂದರೆ ಇದನ್ನು ಬದಲಾಯಿಸುವುದನ್ನು ನೀವು ಎಷ್ಟು ನೋಡಬಹುದು ಮಾರುಕಟ್ಟೆ ವಿಸ್ತರಿಸಿದರೆ ಅದರ ಮೌಲ್ಯ 250000 ಎಂದು ನೀವು ಬದಲಾಯಿಸಬಹುದು ಆದ್ದರಿಂದ ಮಾರುಕಟ್ಟೆ ವಿಸ್ತರಿಸದಿದ್ದರೆ ಸಂಭವನೀಯತೆ 20 ಪ್ರತಿಶತ ನಷ್ಟವು 50000 ಆಗಿರುತ್ತದೆ ಮತ್ತು ಸಂಭವನೀಯತೆ 80 ಪ್ರತಿಶತ ಇರುತ್ತದೆ ಆದ್ದರಿಂದ ನಾವು ಅದನ್ನು ಮೌಲ್ಯಮಾಪನ ಮಾಡಬಹುದು ಆದ್ದರಿಂದ ಇದು 250000 ಇಂಟು 0 2 ಮೈನಸ್ 50000 ಇಂಟು 0 8 ಬರುವುದು10000 ಆಗಿರುತ್ತದೆ ಆದ್ದರಿಂದ ಈ ಮಾರ್ಗವು ಈಗ ಈ ಮಾರ್ಗದ ಮೌಲ್ಯ 10000 ಆಗುತ್ತದೆ ಆದ್ದರಿಂದ ಈ 10000 ಮೌಲ್ಯಕ್ಕೆ 10000 ಆಗಿದೆ ಆದ್ದರಿಂದ ಎರಡೂ ಮೌಲ್ಯಗಳನ್ನು ಹೋಲಿಸಿದರೆ 10000 ರಿಂದ 10000 ಈ ಮೌಲ್ಯವಾಗಿರುತ್ತದೆ ನಿಸ್ಸಂಶಯವಾಗಿ ಈ ಸಂದರ್ಭದಲ್ಲಿ ಲಾಭವು ಗರಿಷ್ಠವಾಗಿರುತ್ತದೆ ಅಂದರೆ ಇದು ವ್ಯವಸ್ಥೆಯನ್ನು ಬದಲಿಸದ ವ್ಯವಸ್ಥೆಯನ್ನು ವಿಸ್ತರಿಸುತ್ತದೆ ಆದ್ದರಿಂದ ಕಂಪನಿಯು ವ್ಯವಸ್ಥೆಯನ್ನು ಬದಲಿಸುವ ಬದಲು ಅಸ್ತಿತ್ವದಲ್ಲಿರುವ ವ್ಯವಸ್ಥೆಯನ್ನು ವಿಸ್ತರಿಸುವ ಆಯ್ಕೆಯನ್ನು ಆರಿಸಿಕೊಳ್ಳಬೇಕು ಏಕೆಂದರೆ ಸಿಸ್ಟಮ್ ಅನ್ನು ಸರಿಯಾಗಿ ಬದಲಿಸುವ ಬದಲು ವ್ಯವಸ್ಥೆಯನ್ನು ವಿಸ್ತರಿಸುವ ಸಂದರ್ಭದಲ್ಲಿ ಇದರ ಲಾಭ ಹೆಚ್ಚು ಆದ್ದರಿಂದ ಸಿ ಬಿ ವಿಶ್ಲೇಷಣೆಯ ಎರಡು ಹಂತಗಳನ್ನು ನಾವು ಮೊದಲು ನೋಡಿದ್ದನ್ನು ನಾವು ವಿಭಿನ್ನವಾಗಿ ನೋಡಿದ್ದೇವೆ ನಂತರ ವಿವಿಧ ರೀತಿಯ ಅಪಾಯಗಳನ್ನು ನಾವು ನೋಡಿದ್ದೇವೆ ಮತ್ತು ಅಪಾಯಗಳನ್ನು ಹೇಗೆ ಮೌಲ್ಯಮಾಪನ ಮಾಡಬಹುದು ನಾವು ವಿಭಿನ್ನ ಅಪಾಯ ಮೌಲ್ಯಮಾಪನ ತಂತ್ರಗಳನ್ನು ಚರ್ಚಿಸಿದ್ದೇವೆ ಆದ್ದರಿಂದ ಇದು ವಿವಿಧ ರೀತಿಯ ಅಪಾಯಗಳ ಮೌಲ್ಯಮಾಪನ ತಂತ್ರಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಇವುಗಳು ನಾವು ತೆಗೆದುಕೊಂಡ ಉಲ್ಲೇಖಗಳು ಮತ್ತು ತುಂಬ ಧನ್ಯವಾದಗಳು